ಹಲೋ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು ರವಿ ಚಂದ್ರನ್ ನಿಮಗೆ ಐಐಟಿ ಕಾನ್ಪುರದ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದಿಂದ ಈ ಕೋರ್ಸ್ ಅನ್ನು ನೀಡುತ್ತಿದ್ದೇನೆ ನಾವು 8ನೇ ವಾರದಲ್ಲಿದ್ದೇವೆ ಮಾಡ್ಯೂಲ್ ಸಂಖ್ಯೆ 5 ಮತ್ತು ಉಪನ್ಯಾಸ ಸಂಖ್ಯೆ 47 ಈ ಮಾಡ್ಯೂಲ್ಗಾಗಿ ನಾನು ಓದುವ ಕೌಶಲ್ಯಗಳಿಗೆ ಸಂಬಂಧಿಸಿದಂತೆ ನೀವು ಅಭಿವೃದ್ಧಿಪಡಿಸಬೇಕಾದ ಎಲ್ಲಾ ಕೌಶಲ್ಯಗಳಲ್ಲಿ ಬಹುಶಃ ಅತ್ಯಂತ ಪ್ರಮುಖವಾದುದನ್ನು ಇಟ್ಟುಕೊಂಡಿದ್ದೇನೆ ನಾನು ಉದ್ದೇಶಪೂರ್ವಕವಾಗಿ ಅದನ್ನು ಕೊನೆಯಲ್ಲಿ ಇಟ್ಟುಕೊಂಡಿದ್ದೇನೆ ಒಂದೋ ನೀವು ಆರಂಭದಲ್ಲಿ ನಾನು ನಿಮಗೆ ಹೇಳುವ ಉಪನ್ಯಾಸಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೀರಿ ಅಥವಾ ಕೊನೆಯಲ್ಲಿ ಇರಿಸಲಾಗಿರುವ ಉಪನ್ಯಾಸಗಳಿಗೆ ನೀವು ಉತ್ತಮ ಗಮನ ನೀಡುತ್ತೀರಿ ನಿಮಗೆ ತಿಳಿದಿರುವಂತೆ ಅದನ್ನು ಕೊನೆಯಲ್ಲಿ ಇರಿಸಲಾಗಿದೆಯಾದರೂ ಕನಿಷ್ಠವಲ್ಲ ಮತ್ತು ನಿಮ್ಮ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾಗಿದೆ ಈಗ ನಿರ್ದಿಷ್ಟವಾಗಿ ಈ ಮಾಡ್ಯೂಲ್ನಲ್ಲಿ ನಾವು ಓದುವ ಕೌಶಲ್ಯದ ವಿವಿಧ ಅಂಶಗಳಿಗೆ ಆಳವಾಗಿ ಹೋಗಲು ಸಾಧ್ಯವಿಲ್ಲ ಆದರೆ ನಿಮ್ಮ ಓದುವಿಕೆಯನ್ನು ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ನಿಮಗೆ ವಿವಿಧ ಸಲಹೆಗಳನ್ನು ನೀಡುವ ತಂತ್ರಗಳ ಮೇಲೆ ನಾನು ಗಮನ ಹರಿಸುತ್ತೇನೆ ಒಮ್ಮೆ ನೀವು ಅದನ್ನು ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸಿದರೆ ನಂತರ ಓದುವ ವಿವಿಧ ಅಂಶಗಳಿವೆ ಆದರೆ ಪ್ರಾರಂಭಿಸಲು ನಿಮ್ಮ ಓದುವ ಕೌಶಲ್ಯಗಳನ್ನು ನೀವು ಹೇಗೆ ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸಬಹುದು ಎಂಬುದನ್ನು ನೋಡೋಣ ನಾನು ನಿಜವಾಗಿಯೂ ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ಕಲಿಸಿದ್ದನ್ನು ತ್ವರಿತವಾಗಿ ಮರುಪರಿಶೀಲಿಸೋಣ ಹಿಂದಿನ ಉಪನ್ಯಾಸದಲ್ಲಿ ಇದು ಪ್ರಸ್ತುತಿ ಕೌಶಲ್ಯಗಳಿಗೆ ಸಂಬಂಧಿಸಿತ್ತು ಮತ್ತು ಅದು ನಾನು ದೃಶ್ಯಗಳ ಉದ್ದೇಶದ ಮೇಲೆ ಕೇಂದ್ರೀಕರಿಸಿದ ಪ್ರಸ್ತುತಿ ಕೌಶಲ್ಯಗಳ ಕೊನೆಯ ಉಪನ್ಯಾಸವಾಗಿತ್ತು ನೀವು ದೃಶ್ಯಗಳನ್ನು ಹೇಗೆ ಪ್ರತ್ಯೇಕವಾಗಿ ಬಳಸಬಹುದು ಅಥವಾ ದೃಶ್ಯಗಳನ್ನು ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಹೇಗೆ ಬಳಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ ದೃಶ್ಯಗಳ ಉದ್ದೇಶವನ್ನು ಮೊದಲು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಎಂದು ನಾನು ಸಲಹೆ ನೀಡಿದ್ದೇನೆ ಅವು ಪ್ರಮುಖ ಅಂಶಗಳನ್ನು ವಿವರಿಸುವುದು ಮೌಖಿಕ ಸಂದೇಶವನ್ನು ಬಲಪಡಿಸುವುದು ಪ್ರೇಕ್ಷಕರ ಆಸಕ್ತಿಯನ್ನು ಉತ್ತೇಜಿಸುವುದು ಮತ್ತು ಪ್ರೇಕ್ಷಕರ ಗಮನವನ್ನು ಕೇಂದ್ರೀಕರಿಸುವುದು ಆ ದೃಷ್ಟಿಯಿಂದ ನಾನು ನಿಮಗೆ ಕೆಲವು ದೃಶ್ಯ ಮಾರ್ಗಸೂಚಿಗಳನ್ನು ನೀಡಿದ್ದೇನೆ ವಿಶೇಷವಾಗಿ ನೀವು ಪವರ್ ಪಾಯಿಂಟ್ ಅನ್ನು ಬಳಸುವಾಗ ದೀರ್ಘ ವಾಕ್ಯಗಳನ್ನು ಬಳಸಬೇಡಿ ಬುಲೆಟ್ ಪಾಯಿಂಟ್ಗಳನ್ನು ಬಳಸಿ ಮತ್ತು ಫಾಂಟ್ ಗಾತ್ರವು ಸಭಾಂಗಣದ ಉದ್ದಕ್ಕೆ ಅಥವಾ ನೀವು ಅದನ್ನು ಪ್ರಸ್ತುತಪಡಿಸಲಿರುವ ಉಪನ್ಯಾಸ ಸಭಾಂಗಣಕ್ಕೆ ಸೂಕ್ತವಾಗಿರಬೇಕು ನೀವು ಪ್ರತಿ ಸ್ಲೈಡ್ಗಳಲ್ಲಿ ಕಾಗುಣಿತವನ್ನು ಪರಿಶೀಲಿಸಬೇಕಾಗಿದೆ ನೀವು ದೂರದಿಂದ ಗೋಚರತೆಯನ್ನು ಪರಿಶೀಲಿಸಬೇಕಾಗಿದೆ ಮತ್ತು ನಂತರ ದೀರ್ಘ ಸೂತ್ರಗಳಂತಹ ಯಾವುದೇ ರೀತಿಯ ವಸ್ತುಗಳನ್ನು ಅಸ್ಪಷ್ಟಗೊಳಿಸಬಹುದು ಆದ್ದರಿಂದ ನೀವು ಸಂಪೂರ್ಣವಾಗಿ ತಪ್ಪಿಸಬೇಕು ಮತ್ತು ನೀವು ಪ್ರಸ್ತುತಿಯನ್ನು ನೀಡುವಾಗ ನೀವು ಪ್ರಕ್ಷೇಪಕ ಮತ್ತು ಪರದೆಯ ನಡುವೆ ನಿಲ್ಲುವುದನ್ನು ತಪ್ಪಿಸಬೇಕು ಆದ್ದರಿಂದ ನಿಮ್ಮ ನೆರಳು ನಡುವೆ ಬೀಳದಂತೆ ಮತ್ತು ನಂತರ ಅದು ಅಡಗಿಕೊಳ್ಳುತ್ತದೆ ಮತ್ತು ನಂತರ ಜನರು ನಿಮ್ಮನ್ನು ದೂರ ಸರಿಯಲು ಕೇಳುತ್ತಾರೆ ಇದು ನಿಮಗೆ ತುಂಬಾ ಮುಜುಗರವನ್ನುಂಟು ಮಾಡುತ್ತದೆ ಮತ್ತು ಪ್ರಸ್ತುತಿಯನ್ನು ಮುಂಚಿತವಾಗಿ ಇಮೇಲ್ ಮಾಡುವುದು ಪೆನ್ ಡ್ರೈವ್ ಅಥವಾ ಡಿವಿಡಿ ಮತ್ತು ಪ್ರಿಂಟ್ ಔಟ್ಗಳಲ್ಲಿ ಪ್ರತಿಗಳ ರೂಪದಲ್ಲಿ ಹಾರ್ಡ್ ಅಥವಾ ಬಿಡಿ ನಕಲನ್ನು ಇಟ್ಟುಕೊಳ್ಳುವುದು ಮತ್ತು ನಂತರ ಅಗತ್ಯವಿದ್ದರೆ ಪಾರದರ್ಶಕತೆಯ ರೂಪದಲ್ಲಿ ಸ್ಲೈಡ್ ಮಾಡುವಂತಹ ಕೆಲವು ಪ್ರಸ್ತುತಿಯ ಪ್ರಾಯೋಗಿಕತೆಗಳನ್ನು ಸಹ ನೋಡಲಾಯಿತು ಮತ್ತು ಸಾಧ್ಯವಾದರೆ ಸ್ಥಳಕ್ಕೆ ಹೋಗಿ ಕಂಪ್ಯೂಟರ್ನೊಂದಿಗೆ ಅಭ್ಯಾಸ ಮಾಡುವುದು ನಿಮ್ಮ ಆರಂಭಿಕ ಆತಂಕವನ್ನು ನಿವಾರಿಸಲು ಬಹಳ ಸಹಾಯಕವಾಗುತ್ತದೆ ಮತ್ತು ಪ್ರಯೋಜನಕಾರಿಯಾಗುತ್ತದೆ ನಂತರ ನಾನು ಕೆಲವು ಅಂತಿಮ ಸಲಹೆಗಳೊಂದಿಗೆ ಮುಕ್ತಾಯಗೊಳಿಸಿದೆ ನೀವು ಯಾರೊಬ್ಬರ ಸಲಹೆಗಳ ಮೇಲೆ ಎಲ್ಲಾ ಸಮಯದಲ್ಲೂ ತಯಾರಿ ಮತ್ತು ನಂತರ ಹೋಗಿ ಭಾಷಣ ಮಾಡುವ ಬದಲು ನಿಮ್ಮ ಸ್ವಂತ ಅನುಭವದಿಂದ ವಿಷಯಗಳನ್ನು ಬಳಸಲು ಕಲಿಯಬೇಕು ಎಂದು ನಾನು ಸಲಹೆ ನೀಡಿದ್ದೇನೆ ನೀವು ನಿರೂಪಣಾ ಕೌಶಲ್ಯಗಳನ್ನು ಸಹ ಬೆಳೆಸಿಕೊಳ್ಳಬೇಕು ಸಣ್ಣ ಕಥೆಗಳನ್ನು ಹೇಳುವ ನಿಮ್ಮ ಸಾಮರ್ಥ್ಯವನ್ನು ನೀವು ಬೆಳೆಸಿಕೊಳ್ಳಬೇಕು ಮತ್ತು ಒಂದು ಉದ್ದೇಶದೊಂದಿಗೆ ಮಾತನಾಡಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನಿಮಗೆ ಯಾವುದೇ ಉದ್ದೇಶವಿಲ್ಲದಿದ್ದರೆ ಪ್ರೇಕ್ಷಕರಿಗೆ ತಿಳಿಸಲು ನಿಮಗೆ ಬಲವಾದ ಏನಾದರೂ ಇಲ್ಲದಿದ್ದರೆ ಕೇವಲ ವಿನೋದಕ್ಕಾಗಿ ಅಲ್ಲಿಗೆ ಹೋಗಬೇಡಿ ಆದ್ದರಿಂದ ಇದು ಒಳ್ಳೆಯ ಉಪಾಯವಲ್ಲ ಒಮ್ಮೆ ನೀವು ಪರಿಣಿತ ಭಾಷಣಕಾರರಾದ ನಂತರ ನಿಮ್ಮ ಸ್ವಂತ ಉಪಾಖ್ಯಾನಗಳನ್ನು ಸಹ ಬಳಸಲು ಪ್ರಾರಂಭಿಸಿ ಮತ್ತು ನಂತರ ತಮಾಷೆಯ ಸಂಗತಿಗಳನ್ನು ನೀಡುವ ಮೂಲಕ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ ಮತ್ತು ಕೊನೆಯಲ್ಲಿ ನೀವು ಯಾವಾಗಲೂ ಸ್ಪಷ್ಟವಾಗಿ ಸಂವಹನ ಮಾಡಬೇಕು ಎಂದು ನಾನು ಒತ್ತಿ ಹೇಳಿದ್ದೇನೆ ವಿಶೇಷವಾಗಿ ನೀವು ನಿಮ್ಮ ಉಪನ್ಯಾಸ ಅಥವಾ ಮಾತು ಅಥವಾ ಭಾಷಣವನ್ನು ಪ್ರಾರಂಭಿಸುವ ಪ್ರಮುಖ ಅಂಶಗಳಾಗಿವೆ ಮೊದಲ ಪ್ರಮುಖ ಅಂಶವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಬೇಕು ಮತ್ತು ಭಾಷಣದುದ್ದಕ್ಕೂ ನಾನು ನಿಮ್ಮೊಂದಿಗೆ ಬಹಳ ಹಿಂದೆಯೇ ಮಾತನಾಡಿದ್ದ ಪರಿಣಾಮಕಾರಿ ಸಂವಹನದ ಮೇಲೆ ನೀವು ಗಮನ ಹರಿಸಬೇಕು ಪರಿಭಾಷೆಯ ಸಂಕೀರ್ಣ ಪದಗಳನ್ನು ಬಳಸುವ ಬದಲು ನೀವು ಸಂವಹನದಲ್ಲಿ ಸರಳವಾಗಿ ಸಂಕ್ಷಿಪ್ತವಾಗಿರಬೇಕು ಕೊನೆಯಲ್ಲಿ ನಿಮ್ಮ ಸ್ವಂತ ಶೈಲಿಯ ಪ್ರಸ್ತುತಿಯನ್ನು ಅಭಿವೃದ್ಧಿಪಡಿಸಲು ನೀವು ಕಲಿಯಬೇಕು ಎಂಬ ಸಂದೇಶವನ್ನು ನಾನು ನಿಮಗೆ ನೀಡಿದ್ದೇನೆ ನಾನು ಏನೇ ಹೇಳಿದರೂ ಇವೆಲ್ಲವೂ ಪ್ರಮುಖ ಮಾರ್ಗಸೂಚಿಗಳಾಗಿವೆ ಆದರೆ ನೀವು ಅದನ್ನು ಮಾಡುವಾಗ ನಿಮ್ಮ ಸ್ವಂತ ಮನಸ್ಸನ್ನು ಅನ್ವಯಿಸಿ ಸೃಜನಶೀಲತೆಯನ್ನು ಬಳಸಿ ನಿಮ್ಮ ಸ್ವಂತ ಪ್ರಸ್ತುತಿ ಶೈಲಿಯನ್ನು ಅಭಿವೃದ್ಧಿಪಡಿಸಿ ಮತ್ತು ಒಮ್ಮೆ ನೀವು ನಿಮ್ಮದೇ ಆದ ವಿಶಿಷ್ಟವಾದ ಪ್ರಸ್ತುತಿ ಶೈಲಿಯನ್ನು ಅಭಿವೃದ್ಧಿಪಡಿಸಿದ ನಂತರ ನಿಮ್ಮನ್ನು ಅನುಸರಿಸುವ ಅಭಿಮಾನಿಗಳು ನಿಮ್ಮನ್ನು ಹೊಂದಿರುತ್ತಾರೆ ಮತ್ತು ಚಪ್ಪಾಳೆ ಸಹ ಪಡೆಯುತ್ತೀರಿ ನೀವು ಭಾಷಣವನ್ನು ಪ್ರಾರಂಭಿಸುವ ಮೊದಲು ನೀವು ದೃಶ್ಯೀಕರಿಸುತ್ತೀರಿ ಎಂದು ನಾನು ಯಾವಾಗಲೂ ಹೇಳುತ್ತೇನೆ ಈಗ ಉತ್ತಮ ನಿರೂಪಕರಾಗಲು ನೀವು ಅಲ್ಲಿಗೆ ಹೋಗಿ ಏನನ್ನಾದರೂ ಹೇಳಲು ಸಾಧ್ಯವಿಲ್ಲ ನೀವು ಬಹಳಷ್ಟು ಓದಬೇಕಾಗುತ್ತದೆ ವಾಸ್ತವವಾಗಿ ನಿಮ್ಮ ಪ್ರಸ್ತುತಿಯ ಗುಣಮಟ್ಟವು ನೇರವಾಗಿ ನಿಮ್ಮ ಓದುವಿಕೆಯ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ಮತ್ತು ಓದುವುದು ಒಂದು ಕಲೆಯಾಗಿದೆ ನೀವು ಅದನ್ನು ಅಭಿವೃದ್ಧಿಪಡಿಸಲು ಕಲಿಯಬೇಕಾದ ಕೌಶಲ್ಯವೂ ಇದಾಗಿದೆ ಓದುವ ಕೆಲವು ಆಸಕ್ತಿದಾಯಕ ಅಂಶಗಳು ಯಾವುವು ಓದುವಿಕೆಯು ವಾಸ್ತವವಾಗಿ ಮನಸ್ಸನ್ನು ಜೀವಂತವಾಗಿ ಮತ್ತು ಪ್ರಗತಿಪರವಾಗಿರಿಸುತ್ತದೆ ಆದ್ದರಿಂದ ನೀವು ಅತ್ಯಂತ ಸಕ್ರಿಯವಾದ ಪ್ರಗತಿಪರ ಜೀವನವನ್ನು ನಡೆಸಲು ಬಯಸಿದರೆ ನಿಮ್ಮ ಜೀವನದುದ್ದಕ್ಕೂ ಮತ್ತು ವೃತ್ತಿಜೀವನದುದ್ದಕ್ಕೂ ನೀವು ಓದಬೇಕು ಆ ಕೊನೆಯ ಪದವನ್ನು ಓದುವವನು ಮತ್ತು ಅವನು ಅಥವಾ ಅವಳು ಏನನ್ನಾದರೂ ಓದುವ ತನಕ ಕೊನೆಯ ಉಸಿರನ್ನು ಬಿಡುವವನು ಮತ್ತು ಅವನ ಅಥವಾ ಅವಳ ನೆಚ್ಚಿನ ಪುಸ್ತಕವನ್ನು ಸಾವಿನ ಹಾಸಿಗೆಗೆ ಒಯ್ಯುವವನು ಆದರ್ಶ ಓದುಗ ಆದ್ದರಿಂದ ಆ ರೀತಿಯ ಓದುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ನೀವು ಓದುವಾಗ ನೀವು ನಿಜವಾಗಿಯೂ ತೆರೆದ ಕಣ್ಣುಗಳಿಂದ ಕನಸು ಕಾಣುತ್ತಿದ್ದೀರಿ ಏಕೆಂದರೆ ನಿಮ್ಮನ್ನು ಪ್ರೇರೇಪಿಸಲು ಪ್ರಯತ್ನಿಸುವ ಮತ್ತು ನಿಮ್ಮನ್ನು ಪರಿವರ್ತಿಸಲು ಪ್ರಯತ್ನಿಸುವ ಅನೇಕ ಜನರ ಕನಸುಗಳನ್ನು ನೀವು ಹಂಚಿಕೊಳ್ಳುತ್ತಿದ್ದೀರಿ ವಾಸ್ತವವಾಗಿ ಅನೇಕ ಜನರ ಜೀವನವನ್ನು ಬದಲಾಯಿಸಿದ ಪುಸ್ತಕಗಳಿವೆ ಇದು ಲಕ್ಷಾಂತರ ಜನರ ಮನಸ್ಸನ್ನು ರೂಪಿಸುತ್ತದೆ ಮತ್ತು ಅದನ್ನು ಪರಿವರ್ತಿಸುತ್ತದೆ ಆದ್ದರಿಂದ ನಾನು ಸಂಗ್ರಹಿಸಿ ನಿಮ್ಮ ಮುಂದೆ ಇಡುತ್ತಿರುವ ಹೆಚ್ಚಿನ ವಿಚಾರಗಳೆಲ್ಲವೂ ಪುಸ್ತಕಗಳಿಂದ ಸಂಗ್ರಹಿಸಲ್ಪಟ್ಟಿವೆ ಸಹಜವಾಗಿ ನಾನು ನನ್ನ ಸ್ವಂತ ಪ್ರಾಯೋಗಿಕ ಅನುಭವ ಮತ್ತು ಪ್ರಾಯೋಗಿಕ ಸಲಹೆಗಳನ್ನು ಸೇರಿಸುತ್ತಿದ್ದೇನೆ ಆದರೆ ನಂತರ ಅದು ಹೆಚ್ಚಾಗಿ ನಾನು ಬಾಲ್ಯದಿಂದಲೂ ಪ್ರಾರಂಭಿಸಿದ ನನ್ನ ಓದುವಿಕೆಯಿಂದ ಬಂದಿದೆ ಆದ್ದರಿಂದ ಆ ಓದುವಿಕೆಯಿಂದ ನಾನು ಬಹಳಷ್ಟು ವಸ್ತುಗಳನ್ನು ಸಂಗ್ರಹಿಸಿದ್ದೇನೆ ಮತ್ತು ನೀವು ಹೆಚ್ಚು ಓದಿದಷ್ಟೂ ನಿಮಗೆ ಹೆಚ್ಚು ತಿಳಿದಿದೆ ಮತ್ತು ಜ್ಞಾನವು ಶಕ್ತಿಯಾಗಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ಇದು ತಿಳಿದಿರುವುದು ಮಾತ್ರವಲ್ಲ ಜನರು ಈಗಾಗಲೇ ನಿಮಗಾಗಿ ಯೋಚಿಸಿರುವ ದೂರದರ್ಶನವನ್ನು ವೀಕ್ಷಿಸಿದಾಗ ದೂರದರ್ಶನವನ್ನು ನೋಡುವುದಕ್ಕಿಂತ ಭಿನ್ನವಾಗಿ ನಿಮ್ಮ ಆಲೋಚನೆ ಮತ್ತು ಕಲ್ಪನೆಯನ್ನು ಪ್ರಚೋದಿಸುತ್ತದೆ ಅದಕ್ಕಾಗಿಯೇ ನೀವು ನಿಮ್ಮ ಸೋಫಾದ ಮೇಲೆ ಮಲಗಿ ದೂರದರ್ಶನ ಕಾರ್ಯಕ್ರಮವನ್ನು ನೋಡಿದಾಗ ನಿಮ್ಮನ್ನು ಹಾಸಿಗೆಯ ಆಲೂಗಡ್ಡೆ ಎಂದು ಕರೆಯಲಾಗುತ್ತದೆ ಅಂದರೆ ನಿಮ್ಮ ಕಲ್ಪನೆಯನ್ನು ಯೋಚಿಸುವುದು ಅಥವಾ ಬಳಸುವುದರೊಂದಿಗೆ ನಿಮಗೆ ಯಾವುದೇ ಸಂಬಂಧವಿಲ್ಲ ಆದರೆ ನೀವು ಒಂದು ಕಾದಂಬರಿಯನ್ನು ಓದಿದಾಗ ನೀವು ವಿಮರ್ಶಾತ್ಮಕ ಕೃತಿಯನ್ನು ಓದಿದಾಗ ಅಥವಾ ನಿಮ್ಮ ವಿಮರ್ಶಾತ್ಮಕ ಚಿಂತನೆಯು ನಿಮ್ಮ ತಾರತಮ್ಯದ ಪ್ರಜ್ಞೆಯನ್ನು ಬೆಳೆಸುತ್ತಿದೆ ಯಾವುದು ಸರಿ ಅಥವಾ ತಪ್ಪು ಎಂಬುದನ್ನು ಗುರುತಿಸುವ ನಿಮ್ಮ ಸಾಮರ್ಥ್ಯವನ್ನು ಪ್ರಚೋದಿಸಲು ಪ್ರಯತ್ನಿಸುವ ವಿಷಯವನ್ನು ಓದಿದಾಗ ಅದು ನಿಮ್ಮ ಕಲ್ಪನೆಯನ್ನು ಬೆಳಗಿಸುತ್ತದೆ ಇದನ್ನು ಓದಿದಾಗ ಈ ವಿಷಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಆದ್ದರಿಂದ ನೀವು ದಿನಕ್ಕೆ ಕನಿಷ್ಠ 3 ಗಂಟೆಗಳ ಕಾಲ ಓದಬೇಕು ಎಂದು ನಾನು ಸೂಚಿಸುತ್ತೇನೆ ಇದರರ್ಥ ಪತ್ರಿಕೆ ನಿಯತಕಾಲಿಕೆ ಕೆಲವು ಪ್ರಮುಖ ದಾಖಲೆಗಳನ್ನು ಒಳಗೊಂಡಂತೆ ಒಂದು ಕಾದಂಬರಿಯನ್ನು ಓದುವುದು ಅಥವಾ ವ್ಯಕ್ತಿತ್ವ ಅಭಿವೃದ್ಧಿ ಪುಸ್ತಕವನ್ನು ಓದುವುದು ಅಥವಾ ನಿಮಗೆ ಆಸಕ್ತಿಯಿರುವ ಯಾವುದನ್ನಾದರೂ ಓದುವುದು ಏಕೆಂದರೆ ಶೀಘ್ರದಲ್ಲೇ ನೀವು ಕಲಿಯುವವರಾಗುತ್ತೀರಿ ನೀವು ವಿದ್ವಾಂಸರಾಗುತ್ತೀರಿ ನೀವು ಪ್ರಸಿದ್ಧ ಭಾಷಣಕಾರರಾಗುತ್ತೀರಿ ನೀವು ಪ್ರಸಿದ್ಧ ಬರಹಗಾರರಾಗುತ್ತೀರಿ ನೀವು ಪ್ರಸಿದ್ಧ ಸಂವಹನಕಾರರಾಗುತ್ತೀರಿ ಓದುವುದು ನಿಮಗೆ ಹೊಸ ಶಬ್ದಕೋಶವನ್ನು ಆಲೋಚನೆಗಳು ಅಭಿವ್ಯಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಅದು ನಿಮಗೆ ಸಾಧ್ಯ ಎಂದು ನೀವು ಎಂದಿಗೂ ಯೋಚಿಸಿರಲಿಲ್ಲ ನಿಮ್ಮ ಆಲೋಚನೆಗಳನ್ನು ಸಂವಹನ ಮಾಡಲು ನೀವು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತೀರಿ ಏಕೆಂದರೆ ಪದಗಳನ್ನು ವಿಭಿನ್ನ ಸಂದರ್ಭಗಳಲ್ಲಿ ಹೇಗೆ ಬಳಸಬಹುದು ಎಂಬುದನ್ನು ನೀವು ಓದುವಾಗ ಗುರುತಿಸುತ್ತೀರಿ ಆದರೆ ಆಧುನಿಕ ಜೀವನದ ದುಃಖದ ಭಾಗವೇನು ಅದು ವೇಗದ ಗತಿಯಲ್ಲಿದ್ದು ನಂತರ ಮಾಧ್ಯಮಗಳಿಂದ ಸಂಪೂರ್ಣವಾಗಿ ಪ್ರಭಾವಿತವಾಗಿದೆ ಮತ್ತು ನಂತರ ಸ್ವತಃ ಓದುವಿಕೆಯು ಇ ಪುಸ್ತಕ ಮತ್ತು ನಂತರ ಮೊಬೈಲ್ ಓದುವಿಕೆಗೆ ಬಂದಿದೆ ಹಾಗಾಗಿ ಜನರು ಓದುವ ಉತ್ಸಾಹವನ್ನು ಕಳೆದುಕೊಂಡಿದ್ದಾರೆ ನಿಮಗೆ ನೆನಪಿದ್ದರೆ ಟಿವಿಯ ಮೊದಲು ಜನರು ಓದುವುದರಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದರು ಮತ್ತು ಜನರು ಪುಸ್ತಕಗಳು ಬರಲು ಕಾಯುತ್ತಿದ್ದರು ಆದ್ದರಿಂದ ಅವರು ಧಾರಾವಾಹಿಗಳಿಗಾಗಿ ಕುತೂಹಲದಿಂದ ಕಾಯುತ್ತಿದ್ದರು ಆದರೆ ಈಗ ಉತ್ಸಾಹವು ಕಳೆದುಹೋಗಿದೆ ಏಕೆಂದರೆ ನೀವು ಓದುವ ವಿವಿಧ ವಿಧಾನಗಳನ್ನು ಹೊಂದಿದ್ದೀರಿ ಆದರೆ ಅದೇ ಸಮಯದಲ್ಲಿ ಸಮಾನವಾಗಿ ಸ್ಪರ್ಧಾತ್ಮಕ ಬಯಕೆಗಳಿವೆ ಕೆಲವೊಮ್ಮೆ ಹೆಚ್ಚು ಪ್ರಲೋಭನಕಾರಿ ಮತ್ತು ಆಸಕ್ತಿದಾಯಕ ಬಯಕೆಗಳು ನಮ್ಮ ಸಮಯವನ್ನು ಆಕ್ರಮಿಸುತ್ತವೆ ಮತ್ತು ನಂತರ ಮಾನಸಿಕ ಸ್ಥಳವನ್ನು ಆಕ್ರಮಿಸುತ್ತವೆ ಮತ್ತು ಅದು ನಮಗೆ ಸರಿಯಾಗಿ ಓದಲು ಅವಕಾಶ ನೀಡುತ್ತಿಲ್ಲ ಅನೇಕರು ಓದಲು ಹೆದರುತ್ತಾರೆ ಆದ್ದರಿಂದ ನಾನು ನಿಮಗೆ ಹೇಳಲು ಬಯಸುತ್ತೇನೆ ನಿಮ್ಮಲ್ಲಿ ಕೆಲವರು ಅಥವಾ ನಿಮ್ಮಲ್ಲಿ ಹೆಚ್ಚಿನವರು ಓದಲು ನಿಜವಾಗಿಯೂ ಹೆದರುತ್ತಾರೆ ಏಕೆಂದರೆ ಇದು ನಿಮ್ಮ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳುತ್ತದೆ ಎಂದು ನೀವು ಭಾವಿಸುತ್ತೀರಿ ಮತ್ತು ನನಗೆ ಸಮಯವಿಲ್ಲ ಎಂದು ನೀವು ಹೇಳುತ್ತೀರಿ ಈಗ ನಿಮ್ಮಲ್ಲಿ ವಿಶೇಷವಾಗಿ ಮತ್ತು ಸಾಮಾನ್ಯವಾಗಿ ಈ ರೀತಿಯ ಓದುವಿಕೆಯನ್ನು ಅಭಿವೃದ್ಧಿಪಡಿಸುವುದು ನಿಮ್ಮ ಓದುವಿಕೆಯನ್ನು ಉತ್ತಮ ಮತ್ತು ವೇಗವಾಗಿ ಅಭಿವೃದ್ಧಿಪಡಿಸಲು ನಾನು ನಿಮಗೆ ಕೆಲವು ಸಮಯ ಪರೀಕ್ಷಿತ ತಂತ್ರಗಳನ್ನು ನೀಡಲಿದ್ದೇನೆ ಆ ತಂತ್ರಗಳು ಯಾವುವು ಈಗ ಮೊದಲನೆಯದು ಪೂರ್ವವೀಕ್ಷಣೆ ಮತ್ತು ಸ್ಯಾಂಪ್ಲಿಂಗ್ ಆಗಿದೆ ಈಗ ನೀವು ಓದಲು ಪ್ರಾರಂಭಿಸಿದ ವಿಧಾನವನ್ನು ನೀವು ಅರ್ಥಮಾಡಿಕೊಂಡಿದ್ದರೆ ನಾವು ಇದನ್ನು ಏಕೆ ಬಳಸಬೇಕು ನೀವು ಕಾಮಿಕ್ ಪುಸ್ತಕಗಳನ್ನು ಓದುವಾಗ ಅದನ್ನು ಓದುವುದು ತುಂಬಾ ಸುಲಭ ಅಥವಾ ಷರ್ಲಾಕ್ ಹೋಮ್ಸ್ನಂತಹ ಕೆಲವು ಪತ್ತೇದಾರಿ ಕಾದಂಬರಿಗಳು ಪದಗಳು ಸ್ವಲ್ಪ ಕಷ್ಟವಾಗಿದ್ದರೂ ಸಹ ನೀವು ಅದನ್ನು ಅಂದರೇ ಕೆಲವು ವೈಜ್ಞಾನಿಕ ಡಾಕ್ಯುಮೆಂಟ್ ಸಂಶೋಧನಾ ಲೇಖನ ಅಥವಾ ಕಾನೂನು ದಾಖಲೆ ಅಥವಾ ಯುದ್ಧ ಮತ್ತು ಶಾಂತಿಯಂತಹ ದೊಡ್ಡ ಕಾದಂಬರಿಗೆ ಬಂದಾಗ ಹೆಚ್ಚು ವೇಗವಾಗಿ ಓದಲು ಸಾಧ್ಯವಾಗುತ್ತದೆ ಆದ್ದರಿಂದ ನಿಮ್ಮ ಓದುವ ವೇಗವು ಗಣನೀಯವಾಗಿ ಕಡಿಮೆಯಾಗಿದೆ ಮತ್ತು ಇದು ನಿಮ್ಮನ್ನು ಹೆದರಿಸುತ್ತದೆ ನಾನು ಇದನ್ನು ಹೇಗೆ ಓದಬಹುದು ಎಂದು ನೀವು ಆಶ್ಚರ್ಯ ಪಡುತ್ತೀರಿ ಈ ರೀತಿಯ ಕಾದಂಬರಿ ಮತ್ತು ವಿಷಯವನ್ನು ಓದಲು ನಾನು ಇಡೀ ಜೀವನವನ್ನು ತೆಗೆದುಕೊಳ್ಳುತ್ತೇನೆ ಎಂದು ತೋರುತ್ತಿದೆ ಇದು ನಿಮ್ಮನ್ನು ಹೆದರಿಸಿದರೆ ನೀವು ನಿಧಾನಗತಿಯ ಓದುಗರಾಗಿದ್ದೀರಿ ಮತ್ತು ನೀವು ವೇಗವಾಗಿ ಮತ್ತು ಉತ್ತಮವಾಗಿ ಓದುವ ಕೆಲವು ಮೂಲಭೂತ ತಂತ್ರಗಳನ್ನು ಕಲಿತಿಲ್ಲ ಎಂದರ್ಥ ಜಾಣತನದಿಂದ ಓದುವುದು ಸಹ ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಏನನ್ನಾದರೂ ಸಂಪೂರ್ಣವಾಗಿ ಓದಲು ಕಷ್ಟಪಡುವ ಬದಲು ಕೆಲವು ಸ್ಮಾರ್ಟ್ ತಂತ್ರಗಳನ್ನು ಕಲಿಯಬೇಕು ನೀವು ಏನನ್ನು ಸಂಪೂರ್ಣವಾಗಿ ಓದಬೇಕು ಎಂಬುದನ್ನು ಮಾತ್ರ ತಿಳಿದುಕೊಳ್ಳಬೇಕು ಮತ್ತು ಕೆಲವು ವಿಷಯಗಳನ್ನು ನೀವು ಸಂಪೂರ್ಣವಾಗಿ ತೆಗೆದುಹಾಕಬಹುದು ಮತ್ತು ಬಿಟ್ಟುಬಿಡಬಹುದು ನೀವು ಈ ರೀತಿಯ ಅಗಾಧ ಪರಿಸ್ಥಿತಿಯನ್ನು ಎದುರಿಸುವಾಗ ನೀವು ಸುಮಾರು 50 ಪುಸ್ತಕಗಳು ಅಥವಾ 50 ಯೋಜನಾ ವರದಿಗಳನ್ನು ಓದಬೇಕು ಮತ್ತು ನೀವು ಅದರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಮತ್ತು ನಂತರ ಒಂದೇ ಒಂದು ನಿಮಗೆ ಉಪಯುಕ್ತವಾಗಲಿದೆ ಮತ್ತು ನೀವು ಅದನ್ನು ಗುರುತಿಸಬೇಕು ಈಗ ನೀವು ಪಡೆಯಲು ತುಂಬಾ ಇರುವಾಗ ಸೂಕ್ತವಾದ ಒಂದನ್ನು ಆಯ್ಕೆ ಅದನ್ನು ಹೇಗೆ ಮಾಡುತ್ತೀರಿ ಮತ್ತು ನಂತರ ಆಗ ನೀವು ಈ ಪೂರ್ವವೀಕ್ಷಣೆ ಅಥವಾ ಮಾದರಿಯನ್ನು ಮಾಡಬಹುದು ಆದ್ದರಿಂದ ಏನನ್ನಾದರೂ ಓದಲು ತುಂಬಾ ಉದ್ದವಾದಾಗ ಮತ್ತು ಓದಲು ತುಂಬಾ ಕಷ್ಟವಾದಾಗ ನೀವು ಇದನ್ನು ಮಾಡುತ್ತೀರಿ ಮತ್ತು ಸಾಮಾನ್ಯವಾಗಿ ನಿಮಗೆ ಪುಸ್ತಕವು ಏನು ಎಂಬುದರ ಬಗ್ಗೆ ವರದಿಯು ಏನು ಎಂಬುದರ ಬಗ್ಗೆ ತ್ವರಿತ ಅನುಭವವನ್ನು ನೀಡಲು ಅಥವಾ ಪಡೆಯಲು ಇದನ್ನು ಮಾಡಲಾಗುತ್ತದೆ ಇದು ಪುಸ್ತಕವಾಗಿದ್ದರೆ ನೀವು ಏನು ಮಾಡಬಹುದು ಎಂದರೆ ಅದನ್ನು ಮುದ್ರಿಸಿದರೆ ನೀವು ಮೊದಲು ಹಿಂಭಾಗದ ಫ್ಲಾಪ್ನಲ್ಲಿ ಏನಿದೆ ಎಂಬುದರ ತ್ವರಿತ ಪೂರ್ವವೀಕ್ಷಣೆಯನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಹಿಂದಿನ ಫ್ಲಾಪ್ ಕವರ್ನ ಹಿಂಭಾಗದಲ್ಲಿದೆ ಅಲ್ಲಿ ಕೆಲವು ವಿಮರ್ಶೆಗಳು ಅಥವಾ ಪುಸ್ತಕದ ಕಥಾವಸ್ತುವಿನ ಬಗ್ಗೆ ಕೆಲವು ಸಂಕ್ಷಿಪ್ತ ಕಲ್ಪನೆಗಳನ್ನು ಉಲ್ಲೇಖಿಸಲಾಗಿದೆ ಪುಸ್ತಕದ ಸಣ್ಣ ವಿಮರ್ಶೆಗಳು ಹಿಂಭಾಗದ ಫ್ಲಾಪ್ನಲ್ಲಿ ಅಥವಾ ಒಳಗಿನ ಮುಖಪುಟದಲ್ಲಿ ಸಹ ಇವೆ ಆದ್ದರಿಂದ ಸಣ್ಣ ವಿಮರ್ಶಾತ್ಮಕ ವಿಮರ್ಶೆಗಳನ್ನು ಸಹ ಉಲ್ಲೇಖಿಸಲಾಗಿದೆ ಆದ್ದರಿಂದ ನೀವು ಮುಂದೆ ಹೋಗಬಹುದೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಆ ವಿಷಯಗಳು ನಿಮಗೆ ಮೊದಲು ಸ್ವಲ್ಪ ಕಲ್ಪನೆಯನ್ನು ನೀಡುತ್ತದೆ ನಾವು ವಿಷಯಗಳು ಅಧ್ಯಾಯದ ಶೀರ್ಷಿಕೆಗಳು ಮತ್ತು ನಂತರ ಪರಿಚಯವನ್ನು ಸಹ ನೋಡಬಹುದು ತ್ವರಿತ ಪೂರ್ವವೀಕ್ಷಣೆಗಾಗಿ ನೀವು ಮಾಡಬೇಕಾಗಿರುವುದು ಏನೆಂದರೆ ನೀವು ಮೊದಲ ಮತ್ತು ಕೊನೆಯ ಅಧ್ಯಾಯವನ್ನು ಓದಬೇಕು ಮತ್ತು ಅದರ ನಡುವಿನ ಯಾವುದೇ ಅಧ್ಯಾಯವು ಮೊದಲ ಅಧ್ಯಾಯ ಮತ್ತು ಕೊನೆಯ ಅಧ್ಯಾಯವಾಗಿದೆ ಮತ್ತು ತ್ವರಿತ ಪೂರ್ವವೀಕ್ಷಣೆಗಾಗಿ ಅಧ್ಯಾಯಗಳಲ್ಲಿ ಒಂದು ಮಧ್ಯದಲ್ಲಿ ಒಂದು ಅಧ್ಯಾಯವಿದೆ ಆದರೆ ನಂತರ ನೀವು ವಿವರವಾದ ಪೂರ್ವವೀಕ್ಷಣೆಯನ್ನು ಸಹ ಬಯಸುತ್ತೀರಿ ನಂತರ ಆ ಮೊದಲ ಕೊನೆಯ ಮತ್ತು ನಡುವಿನ ಯಾವುದೇ ಅಧ್ಯಾಯದೊಳಗೆ ನೀವು ಮೊದಲ ಎರಡು ಪ್ಯಾರಾಗಳನ್ನು ಓದುವ ಒಂದು ವಿವರವಾದ ವಿಧಾನಕ್ಕೂ ಹೋಗಬಹುದು ಎಲ್ಲಾ ಅಧ್ಯಾಯಗಳ ಮೊದಲ ಎರಡು ಪ್ಯಾರಾಗಳನ್ನು ಈಗಲೇ ಓದಿ ನಂತರ ಪ್ರತಿ ಅನುಕ್ರಮ ಪ್ಯಾರಾಗಳ ಮೊದಲ ಮತ್ತು ಕೊನೆಯ ವಾಕ್ಯಗಳನ್ನು ಮಾತ್ರ ಓದಿ ಆದ್ದರಿಂದ ಪ್ರತಿ ಪ್ಯಾರಾಗ್ರಾಫ್ ನೀವು ಪ್ರತಿ ಅಧ್ಯಾಯದಲ್ಲಿ ಓದುವ ಮೊದಲ ಎರಡು ಪ್ಯಾರಾಗಳು ಮೊದಲ ಎರಡು ಪ್ಯಾರಾಗಳು ಓದಲಾಗುತ್ತದೆ ಮತ್ತು ಅದರ ನಂತರ ಮುಂದಿನ ಪ್ಯಾರಾಗಳ ಮೊದಲ ಸಾಲು ಮತ್ತು ಕೊನೆಯ ಸಾಲು ಮತ್ತು ನಂತರ ಅಧ್ಯಾಯವು ಕೊನೆಗೊಳ್ಳುವಾಗ ಕೊನೆಯ ಎರಡು ಪ್ಯಾರಾಗಳನ್ನು ಓದಿ ನಂತರ ಮುಂದಿನ ಅಧ್ಯಾಯಕ್ಕೆ ಹೋಗಿ ಮೊದಲ ಎರಡು ಪ್ಯಾರಾಗಳನ್ನು ಓದಿ ಮತ್ತು ಪ್ರತಿ ಸತತ ಪ್ಯಾರಾಗಳ ಮೊದಲ ಮತ್ತು ಕೊನೆಯ ವಾಕ್ಯವನ್ನು ಮಾತ್ರ ಓದಿ ಮತ್ತು ಕೊನೆಯ ಎರಡು ಪ್ಯಾರಾಗಳನ್ನು ಓದಿ ನಂತರ ಮುಂದಿನ ಅಧ್ಯಾಯಕ್ಕೆ ಹೋಗಿ ಈಗ ಈ ರೀತಿಯಲ್ಲಿ ನೀವು ವಿವರವಾದ ಪೂರ್ವವೀಕ್ಷಣೆಯನ್ನು ಪಡೆಯುತ್ತೀರಿ ನಿಮ್ಮ ಪಿಎಚ್ಡಿ ಮೇಲ್ವಿಚಾರಕನು ನಿಮ್ಮನ್ನು 100 ಪ್ರಬಂಧಗಳನ್ನು ಓದಲು ಮತ್ತು ನೀವು ಮಾದರಿಯನ್ನು ಆಯ್ಕೆ ಮಾಡಲು ಕೇಳಿಕೊಂಡಿದ್ದರೆ ನಾನು ಹೇಳಿದಂತೆ ಇದರ ಪ್ರಯೋಜನವೇನು ಆದ್ದರಿಂದ ನೀವು ಎಲ್ಲಾ 100 ಪದಗಳನ್ನು ಪದದಿಂದ ಪದಕ್ಕೆ ಓದುವ ಅಗತ್ಯವಿಲ್ಲ ಆದರೆ ನೀವು ಈ ಪೂರ್ವವೀಕ್ಷಣೆಯನ್ನು ಮಾಡಬಹುದು ಆದ್ದರಿಂದ ನೀವು ಓದಲು ಇಷ್ಟಪಡದ ವಿಷಯಗಳನ್ನು ತೆಗೆದುಹಾಕಲು ಮತ್ತು ಆಯ್ಕೆ ಮಾಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ನೀವು ಪೂರ್ವವೀಕ್ಷಣೆಯ ಮೂಲಕ ತ್ವರಿತವಾಗಿ ತೆಗೆದುಹಾಕಬಹುದು ಮತ್ತು ನೀವು ಮುಖ್ಯವಾದದ್ದನ್ನು ಆಯ್ಕೆ ಮಾಡಬಹುದು ಉದಾಹರಣೆಗೆ ನಾನು ನಿಮಗೆ ಹೇಳಲು ಹೊರಟಿರುವ ಇತರ ತಂತ್ರಗಳು ಮತ್ತು ನಂತರ ನೀವು ಪುಸ್ತಕದಿಂದ ನಿಮಗೆ ಬೇಕಾದುದನ್ನು ವಿವರವಾಗಿ ಓದಬಹುದು ನೀವು ಒಂದು ಪುಸ್ತಕವನ್ನು ಓದುತ್ತೀರಿ ಎಂದು ನಿರ್ಧರಿಸಿದ ನಂತರ ಈಗ ನೀವು ಸ್ಕಿಮ್ಮಿಂಗ್ ಮಾಡಲು ಹೋಗಬಹುದು ಆದರೆ ಸ್ಕಿಮ್ಮಿಂಗ್ ಅನ್ನು ಸಾಮಾನ್ಯವಾಗಿ ಓದಲು ಅಥವಾ ತ್ವರಿತವಾಗಿ ನೋಡಲು ಬಳಸಲಾಗುತ್ತದೆ ಇದು ಪತ್ರಿಕೆಗಳ ನಿಯತಕಾಲಿಕೆಗಳ ಪ್ರಯಾಣದ ಕೈಪಿಡಿಗಳಂತಹ ಸಣ್ಣ ಸರಳ ಓದುವ ಸಾಮಗ್ರಿಗಳನ್ನು ತ್ವರಿತವಾಗಿ ಓದಲು ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ಕೇವಲ ಸ್ಕಿಮ್ ಮಾಡಿ ಹಾಗಾದರೆ ಇಂದಿನ ಪ್ರಮುಖ ಸುದ್ದಿ ಏನು ಅಥವಾ ನೀವು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದರೆ ನೇರವಾಗಿ ಕ್ರೀಡಾ ಪುಟಕ್ಕೆ ಹೋಗಿ ಯಾರಾದರೂ ಒಲಿಂಪಿಕ್ ಪದಕವನ್ನು ಗೆದ್ದಿದ್ದಾರೆಯೇ ಅಥವಾ ಇಲ್ಲವೇ ಎಂದು ನೋಡಿ ನೀವು ಆ ಸುದ್ದಿಯನ್ನು ಅಥವಾ ಈ ಪಂದ್ಯದಲ್ಲಿ ಯಾರ ವಿರುದ್ಧ ಯಾರು ಗೆದ್ದಿದ್ದಾರೆ ಎಂಬುದನ್ನು ನೋಡಲು ಬಯಸುತ್ತೀರಿ ನೀವು ಅದರ ಬಳಿಗೆ ಹೋಗಿ ನಂತರ ನೀವು ಅದನ್ನು ತ್ವರಿತವಾಗಿ ಓದಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಪುಸ್ತಕವು ಏನೆಂಬುದರ ಬಗ್ಗೆ ಸ್ಥೂಲವಾದ ಕಲ್ಪನೆಯನ್ನು ಪಡೆಯಲು ಸ್ಕಿಮ್ಮಿಂಗ್ ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಇದು ಮೂರು ಹಂತಗಳನ್ನು ಒಳಗೊಂಡಿರುತ್ತದೆ ಅದು ಈ ಓದುವ ಪೂರ್ವ ಹಂತದ ಸರಿಯಾದ ಸ್ಕಿಮ್ಮಿಂಗ್ ಅಂದರೆ ನೀವು ಒಂದು ರೀತಿಯ ಪೂರ್ವವೀಕ್ಷಣೆಯನ್ನು ಮಾಡಲು ಪ್ರಯತ್ನಿಸುತ್ತೀರಿ ಮತ್ತು ಇದರಲ್ಲಿ ನೀವು ಏನನ್ನು ನಿರೀಕ್ಷಿಸುತ್ತೀರಿ ಎಂಬುದನ್ನು ಮತ್ತು ನಂತರ ನೀವು ತ್ವರಿತವಾಗಿ ಓದಿ ತ್ವರಿತ ನೋಟವನ್ನು ತೆಗೆದುಕೊಳ್ಳಿ ಮತ್ತು ಅದರ ಬಗ್ಗೆ ಏನನ್ನು ಪ್ರತಿಬಿಂಬಿಸುತ್ತೀರಿ ಎಂಬುದನ್ನು ಮನಸ್ಸಿನಲ್ಲಿ ತ್ವರಿತವಾಗಿ ಪರಿಶೀಲಿಸುತ್ತೀರಿ ಈಗ ಇದನ್ನು ಅತ್ಯಂತ ಪರಿಣಾಮಕಾರಿ ವಿಧಾನದಲ್ಲಿ ಹೇಗೆ ಮಾಡುವುದು ನಿಮ್ಮ ಕಣ್ಣುಗಳು ಆಯಸ್ಕಾಂತಗಳಂತಿವೆ ಎಂದು ಊಹಿಸಿ ಮತ್ತು ನಂತರ ಕಣ್ಣುಗಳನ್ನು ಬಹಳ ವೇಗವಾಗಿ ಚಲಿಸುತ್ತದೆ ಮತ್ತು ಅದು ಇಲ್ಲಿ ಮತ್ತು ಅಲ್ಲಿ ವೇಗವಾಗಿ ಚಲಿಸುತ್ತದೆ ಆದ್ದರಿಂದ ಇದು ಕೀವರ್ಡ್ಗಳ ಸರಾಸರಿ ಬಿಂದುಗಳನ್ನು ಆಯ್ಕೆ ಮಾಡಬೇಕು ಈಗ ನೀವು ಈ ಕೀವರ್ಡ್ಗಳನ್ನು ಎಲ್ಲಿ ಕಾಣುತ್ತೀರಿ ಎಂದರೆ ಸಾಮಾನ್ಯವಾಗಿ ಒಂದು ವಾಕ್ಯದಲ್ಲಿ ಒಂದು ಪ್ರಮುಖ ಪದವಿದೆ ಆದ್ದರಿಂದ ಆ ಪದವನ್ನು ತೆಗೆದುಹಾಕಿದರೆ ಅದು ಇರುವ ಕಲ್ಪನೆಯ ವಿಷಯದಲ್ಲಿ ಸರಿಯಾದ ಅರ್ಥವನ್ನು ನೀಡುತ್ತಿಲ್ಲ ಮತ್ತು ಕೆಲವೊಮ್ಮೆ ಈ ಪ್ರಮುಖ ಪದಗಳ ಕೀವರ್ಡ್ಗಳು ಮೊದಲ ವಾಕ್ಯದಲ್ಲಿರುತ್ತವೆ ಒಂದು ಮಧ್ಯದ ವಾಕ್ಯದಲ್ಲಿ ಮತ್ತು ಒಂದು ಪ್ಯಾರಾಗ್ರಾಫ್ನ ಕೊನೆಯ ವಾಕ್ಯದಲ್ಲಿ ಆಗಾಗ್ಗೆ ಅವುಗಳನ್ನು ಸಾಮಯಿಕ ವಾಕ್ಯಗಳೆಂದು ಕರೆಯಲಾಗುತ್ತದೆ ನೀವು ಅವುಗಳನ್ನು ಹಿಡಿಯಲು ಸಾಧ್ಯವಾದರೆ ಮತ್ತು ನೀವು ಇವುಗಳಿಂದ ಕೀವರ್ಡ್ಗಳನ್ನು ಪಡೆಯಲು ಸಾಧ್ಯವಾದರೆ ನೀವು ಅದನ್ನು ಅರ್ಥಮಾಡಿಕೊಳ್ಳುತ್ತೀರಿ ಮತ್ತು ನಂತರ ನೀವು ಏನನ್ನು ಓದಲು ಹೊರಟಿದ್ದೀರಿ ಎಂಬುದರ ಒಟ್ಟಾರೆ ಕಲ್ಪನೆಯಾದ ಸಾರಾಂಶವನ್ನು ನೀವು ತಿಳಿದುಕೊಳ್ಳುತ್ತೀರಿ ಆದ್ದರಿಂದ ಕೆಲವೊಮ್ಮೆ ನೀವು ಕಷ್ಟಪಡುತ್ತಿರಬಹುದು ಮತ್ತು ನಂತರ ನೀವು ಏನನ್ನಾದರೂ ಓದಲು ನಿರಾಶೆಗೊಳ್ಳಬಹುದು ಏಕೆಂದರೆ ನೀವು ಸ್ಕಿಮ್ಮಿಂಗ್ ಮಾಡದ ಕಾರಣ ನೀವು ತುಂಬಾ ಹಳೆಯ ವಿಧಾನದಲ್ಲಿ ಓದುತ್ತಿರಬಹುದು ಆದ್ದರಿಂದ ಪದದಿಂದ ಪದಕ್ಕೆ ಇದು ವಾಸ್ತವವಾಗಿ ಓದುವ ವಿಷಯದಲ್ಲಿ ನಿಮ್ಮ ವೇಗವನ್ನು ಸುಧಾರಿಸುವ ಕೆಟ್ಟ ಮಾರ್ಗವಾಗಿದೆ ಆದ್ದರಿಂದ ವಿಶೇಷವಾಗಿ ಅದು ಹಗುರವಾಗಿದ್ದರೆ ಮತ್ತು ನೀವು ಏನನ್ನಾದರೂ ಬಹಳ ವೇಗವಾಗಿ ಓದಲು ಬಯಸಿದರೆ ಸ್ಕಿಮ್ಮಿಂಗ್ ಬಳಸಿ ಈಗ ಮುಂದಿನ ತಂತ್ರವೆಂದರೆ ಸ್ಕ್ಯಾನಿಂಗ್ ಈಗ ಸ್ಕ್ಯಾನಿಂಗ್ ಎಂದರೇನು ಸ್ಕ್ಯಾನಿಂಗ್ ಎಂದರೆ ನಿರ್ದಿಷ್ಟ ಮಾಹಿತಿಯನ್ನು ಹುಡುಕುವ ಸಲುವಾಗಿ ಪಠ್ಯವನ್ನು ತ್ವರಿತವಾಗಿ ಓದುವುದು ಉದಾಹರಣೆಗೆ ನೀವು ಕೆಲವು ಅಂಕಿಗಳು ಅಥವಾ ಹೆಸರುಗಳು ಅಥವಾ ಸಂಖ್ಯೆಗಳನ್ನು ಪಡೆಯಲು ಬಯಸುತ್ತೀರಿ ಅಥವಾ ದೀರ್ಘ ಪಠ್ಯದಿಂದ ದೀರ್ಘ ಮಾರ್ಗದಿಂದ ವರ್ಷವನ್ನು ಪಡೆಯಲು ಬಯಸುತ್ತೀರಿ ನೀವು ಅದನ್ನು ಹೇಗೆ ಮಾಡುತ್ತೀರಿ ಈಗ ಡಬ್ಲ್ಯೂ ಪ್ರಶ್ನೆಗಳನ್ನು ಬಳಸಿ ಅವನು ಯಾರು ನಾನು ಹುಡುಕುತ್ತಿರುವ ವ್ಯಕ್ತಿ ಯಾರು ಅವನು ಲಂಡನ್ ನ್ಯೂಯಾರ್ಕ್ ಅನ್ನು ಎಲ್ಲಿ ಇದ್ದಾನೆ ಅವನು ಎಲ್ಲಿ ಹುಡುಕುತ್ತಿದ್ದಾನೆ ಅವನು ಏನು ಮಾಡುತ್ತಿದ್ದಾನೆ ಮತ್ತು ಯಾವ ಸಮಯದಲ್ಲಿ ಅವನು ಹೊರಟು ಹೋಗುತ್ತಿದ್ದಾನೆ ರೈಲು ಯಾವ ಸಮಯದಲ್ಲಿ ಹೋಗುತ್ತಿದೆ ನಾನು ಹಿಡಿಯಬೇಕಾದ ಬಸ್ನ ಸಂಖ್ಯೆ ಏನು ಈ ವಿಮಾನವು ಹೊರಡಲಿರುವ ಗೇಟ್ ಯಾವುದು ಆದ್ದರಿಂದ ದೂರವಾಣಿ ಕೋಶದಲ್ಲಿ ಸಂಖ್ಯೆಯನ್ನು ಪರಿಶೀಲಿಸುವಾಗ ನೀವು ಅದನ್ನು ಮಾಡುವಾಗ ಅಥವಾ ರೈಲಿನ ಸಮಯವನ್ನು ಪರಿಶೀಲಿಸುವಾಗ ಅಥವಾ ಇದು ಸಂಭವಿಸುವ ಐತಿಹಾಸಿಕ ಘಟನೆಗಳನ್ನು ಹುಡುಕುವಾಗ ಅಥವಾ ನೀವು ಯಾರೊಬ್ಬರ ಜನ್ಮ ದಿನಾಂಕವನ್ನು ಹುಡುಕುವಾಗ ಅಥವಾ ಆ ವ್ಯಕ್ತಿಯ ಮೇಲೆ ಲಭ್ಯವಿರುವ ಕೆಲವು ಜೀವನಚರಿತ್ರೆಯ ವಸ್ತುಗಳಿಗೆ ಹೋದಾಗ ಕೆಲವು ವಿವರಗಳನ್ನು ಸ್ಕ್ಯಾನ್ ಮಾಡುವಾಗ ನಿರ್ದಿಷ್ಟ ಮಾಹಿತಿಯನ್ನು ಹುಡುಕಿ ಈಗ ಸ್ಕ್ಯಾನಿಂಗ್ ಅನ್ನು ಸಾಮಾನ್ಯವಾಗಿ ನಿರ್ದಿಷ್ಟ ಮಾಹಿತಿಯ ತುಣುಕುಗಳನ್ನು ಮಾತ್ರ ಹುಡುಕಲು ಮಾಡಲಾಗುತ್ತದೆ ಮತ್ತು ನಂತರ ಪಠ್ಯವನ್ನು ತ್ವರಿತವಾಗಿ ಓದಬೇಕು ಮತ್ತು ನಿರ್ದಿಷ್ಟ ಮಾಹಿತಿಯನ್ನು ಹುಡುಕಲು ಮಾತ್ರ ನಾನು ನಿಮಗೆ ಇಲ್ಲಿ ನೀಡಬೇಕಾದ ಸಲಹೆ ಏನು ನೀವು ನಿಜವಾಗಿಯೂ ಸ್ಕ್ಯಾನ್ ಮಾಡಬೇಕಾದಾಗ ಸ್ಕಿಮ್ ಮಾಡಬೇಡಿ ಮತ್ತು ನೀವು ನಿಜವಾಗಿಯೂ ಸ್ಕಿಮ್ ಮಾಡಬೇಕಾದಾಗ ಸ್ಕ್ಯಾನ್ ಮಾಡಬೇಡಿ ಇದರರ್ಥ ಕೆಲವೊಮ್ಮೆ ನೀವು ಕೇವಲ ಒಂದು ಪದದ ಒಂದು ಸಂಖ್ಯೆಯನ್ನು ಮಾತ್ರ ಹುಡುಕಬೇಕು ಮತ್ತು ನಂತರ ಇಡೀ ಪ್ಯಾರಾಗ್ರಾಫ್ ಅನ್ನು ಪದದಿಂದ ಪದವನ್ನು ಓದಬಾರದು ನಂತರ ಆ ಸಂಖ್ಯೆಯನ್ನು ಹುಡುಕಬೇಕು ಆದ್ದರಿಂದ ನಿಮ್ಮ ಕಣ್ಣುಗಳನ್ನು ನೀವು ಕ್ಷ ಕಿರಣ ಮಾಡುತ್ತಿರುವಂತೆ ಸ್ಕ್ಯಾನರ್ನಂತೆ ಬಳಸಿ ಮತ್ತು ನಂತರ ನೀವು ನಿಮ್ಮ ಕ್ಷ ಕಿರಣ ಕಣ್ಣುಗಳ ಮೂಲಕ ಆ ಒಂದು ಪದವನ್ನು ಪಡೆಯಲಿದ್ದೀರಿ ಅದನ್ನು ಹೊರತೆಗೆಯಿರಿ ಅದು ಸ್ಕ್ಯಾನಿಂಗ್ ಆಗಿದೆ ಆದ್ದರಿಂದ ಈಗ ನೀವು ಸರಾಗವಾಗಿ ಓದಬೇಕಾದಾಗ ನೀವು ತುಂಬಾ ವೇಗವಾಗಿ ಓದುವುದಿಲ್ಲ ಮತ್ತು ನಂತರ ಆ ಸ್ವಲ್ಪ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ನೀವು ಇಲ್ಲಿ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ ನೀವು ನಿಜವಾಗಿಯೂ ಇಲ್ಲಿನ ವಿಷಯದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನೀವು ಕೆಲವು ಪ್ರಮುಖ ತುಣುಕುಗಳನ್ನು ಹುಡುಕುತ್ತಿದ್ದೀರಿ ಆದ್ದರಿಂದ ಈ ಎರಡು ಪ್ರಮುಖ ತಂತ್ರಗಳಾಗಿವೆ ವಿಶೇಷವಾಗಿ ನೀವು ಸಾಕಷ್ಟು ಸಮಯವನ್ನು ಉಳಿಸಲು ಬಯಸಿದರೆ ಮತ್ತು ನೀವು ಹೊಂದಿರುವ ಪ್ರಶ್ನೆಗಳನ್ನು ಅವಲಂಬಿಸಿ ನಿಯೋಜನೆಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ಸಹ ನೀವು ಕೆಲವೊಮ್ಮೆ ಹಿಂತಿರುಗಿದಾಗ ನೀವು ಈ ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ವಿಧಾನವನ್ನು ಬಳಸಬಹುದು ಮತ್ತು ನಂತರ ವೀಡಿಯೊದಲ್ಲಿನ ನಿರ್ದಿಷ್ಟ ಮಾಹಿತಿಯ ತುಣುಕುಗಳನ್ನು ಅಥವಾ ನೀವು ಮೊದಲು ಸ್ಕಿಮ್ ಮಾಡಬಹುದಾದ ಪ್ರಶ್ನೆಗಳನ್ನು ಸಹ ಹುಡುಕಬಹುದು ಮತ್ತು ನಂತರ ನೀವು ಕೆಲವು ಪ್ರಮುಖ ಮಾಹಿತಿಗಳಿಗಾಗಿ ಸ್ಕ್ಯಾನ್ ಮಾಡಬಹುದು ಅಲ್ಲಿ ನೀವು ಈ ಉದ್ಧರಣದ ಲೇಖಕರು ಯಾರೆಂಬಂತಹ ಪ್ರಶ್ನೆಗಳಿಗಾಗಿ ನೋಡಬೇಕು ನಾಲ್ಕು ಹೆಸರುಗಳನ್ನು ನೀಡಲಾಗಿದೆ ಈಗ ನೀವು ಮೊದಲು ಕೇಳಿದ ಒಂದು ನಿರ್ದಿಷ್ಟ ಹೆಸರನ್ನು ನೀವು ಹುಡುಕಬೇಕು ಅಥವಾ ನೀವು ವೀಡಿಯೊದಿಂದ ಕ್ರಾಸ್ ಚೆಕ್ ಮಾಡಬೇಕಾಗುತ್ತದೆ ಆದರೆ ಇದು ವೀಡಿಯೊವನ್ನು ಒಂದು ರೀತಿಯ ಓದುವಿಕೆಯಾಗಿ ನೋಡುವ ಪರಿಭಾಷೆಯಲ್ಲಿದೆ ಆದರೆ ವಾಸ್ತವವಾಗಿ ಇದನ್ನು ನಿಜವಾದ ಪಠ್ಯ ಪುಸ್ತಕ ಓದುವಿಕೆಯಲ್ಲಿ ಬಳಸಲಾಗುತ್ತದೆ ಎಂದು ನಾನು ಹೇಳಿದಂತೆ ಟೆಲಿಫೋನ್ ಡೈರೆಕ್ಟರಿಯಿಂದ ಸಂಖ್ಯೆಯನ್ನು ಓದುವುದು ಅಥವಾ ಗುರುತಿಸುವುದು ನೀವು ಇದನ್ನು ಮಾಡಬಹುದು ಈಗ ಮುಂದಿನ ಆಸಕ್ತಿದಾಯಕ ತಂತ್ರವೆಂದರೆ ಕ್ಲಸ್ಟರಿಂಗ್ ಈಗ ನೀವು ನಿಜವಾಗಿಯೂ ನಿಮ್ಮ ಓದುವ ವೇಗವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಗ್ರಹಿಕೆಯನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ನೀವು ಅಭಿವೃದ್ಧಿಪಡಿಸಬೇಕಾದ ಕ್ಲಸ್ಟರಿಂಗ್ ಅನ್ನು ನೀವು ಅಭ್ಯಾಸ ಮಾಡಬೇಕಾಗಿದೆ ಈಗ ಸ್ಕ್ಯಾನಿಂಗ್ ಮತ್ತು ಸ್ಕಿಮ್ಮಿಂಗ್ನಲ್ಲಿ ನೀವು ನಿಜವಾಗಿಯೂ ಗ್ರಹಿಕೆಯನ್ನು ಅಭಿವೃದ್ಧಿಪಡಿಸುವುದಿಲ್ಲ ಗ್ರಹಿಕೆಯು ಅರ್ಥಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವ ನಿಮ್ಮ ಸಾಮರ್ಥ್ಯದ ತಿಳುವಳಿಕೆಯ ಭಾಗವಾಗಿದೆ ಈಗ ನಿಮ್ಮಲ್ಲಿ ಕೆಲವರು ಯಾವ ರೀತಿಯ ಓದುವ ವಿಧಾನವನ್ನು ಅನುಸರಿಸುತ್ತಿದ್ದೀರಿ ನಿಮ್ಮಲ್ಲಿ ಕೆಲವರು ವಾಕ್ಯವನ್ನು ಪದದಿಂದ ಪದಕ್ಕೆ ಅಥವಾ ಪದಗಳನ್ನು ಅಕ್ಷರದಿಂದ ಅಕ್ಷರಕ್ಕೆ ಓದುತ್ತಿರಬಹುದು ಈಗ ಉದಾಹರಣೆಗೆ ದಿನಕ್ಕೆ ಒಂದು ಸೇಬಿನಂತಹ ಸರಳ ವಾಕ್ಯವು ವೈದ್ಯರನ್ನು ದೂರವಿಡುತ್ತದೆ ಕೆಲವು ಜನರು ಈ ರೀತಿಯ ಸರಳ ವಾಕ್ಯವನ್ನು ಹೇಗೆ ಓದುತ್ತಾರೆ ಅವರು ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿಡುತ್ತದೆ ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿಡುತ್ತದೆ ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿಡುತ್ತದೆ ಈಗ ಇದಕ್ಕಿಂತಲೂ ಕೆಟ್ಟದಾಗಿ ಇನ್ನೂ ಕೆಲವು ಜನರು ಅಕ್ಷರಗಳ ಮೂಲಕ ಅಕ್ಷರಗಳನ್ನು ಓದುವ ಅಭ್ಯಾಸವನ್ನು ಹೊಂದಿರಬಹುದು ಮತ್ತು ನಂತರ ಪದಗಳ ಮೂಲಕ ಪದಗಳಿಗೆ ಹೋಗಬಹುದು ಈಗ ವೈದ್ಯರು ದಿನಕ್ಕೆ ಒಂದು ಸೇಬು ನೀಡಿ ವೈದ್ಯರನ್ನು ದೂರವಿಡುತ್ತಾರೆ ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿಡುತ್ತದೆ ಈಗ ಇದು ನಿಮ್ಮ ಓದುವ ವೇಗವನ್ನು ಅಭಿವೃದ್ಧಿಪಡಿಸುವ ಕೆಟ್ಟ ಮಾರ್ಗವಾಗಿದೆ ಮತ್ತು ಇದು ಸಹಾಯ ಮಾಡುವುದಿಲ್ಲ ಎಂದು ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಈ ವಿಧಾನವನ್ನು ನೀವು ಹೇಗೆ ನಿಲ್ಲಿಸಬಹುದು ವೇಗ ಮತ್ತು ಗ್ರಹಿಕೆಗಾಗಿ ಕ್ಲಸ್ಟರಿಂಗ್ ವಿಧಾನವನ್ನು ಬಳಸಿ ನೀವು ಇದನ್ನು ಹೇಗೆ ಮಾಡುತ್ತೀರಿ ಗುಂಪುಗಳಲ್ಲಿ ಪದಗಳನ್ನು ನೋಡಲು ನಿಮ್ಮ ಕಣ್ಣುಗಳಿಗೆ ತರಬೇತಿ ನೀಡಿ ಅವುಗಳನ್ನು ಗುಂಪುಗಳಲ್ಲಿ ಗುಂಪು ಮಾಡಿ ಮತ್ತು ನಂತರ ನಿಮ್ಮ ಕಣ್ಣುಗಳು ಮತ್ತೆ ಅವುಗಳನ್ನು 3 ಅಥವಾ 4 ಪದಗಳ ಗುಂಪುಗಳಲ್ಲಿ ಆಕರ್ಷಿಸಬೇಕು ನೀವು ಇದನ್ನು ಈ ರೀತಿ ಮಾಡಬಹುದು ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿರಿಸುತ್ತದೆ ಆದ್ದರಿಂದ ನೀವು ಇದನ್ನು ಈ ರೀತಿ ನೋಡಿದಾಗ ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿರಿಸುತ್ತದೆ ಆದ್ದರಿಂದ ನೀವು ಅದನ್ನು ವೇಗವಾಗಿ ಓದಬಹುದು ಮತ್ತು ನಂತರ ಕೆಲವರು ಹೆಚ್ಚು ಪದಗಳನ್ನು ಗುಂಪು ಮಾಡಬಹುದು ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿರಿಸುತ್ತದೆ ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿರಿಸುತ್ತದೆ ಆದ್ದರಿಂದ ನೀವು ಒಮ್ಮೆ ಇದನ್ನು ತ್ವರಿತವಾಗಿ ನೋಡಿದಾಗ ಮತ್ತು ಕೆಲವರು ವೇಗವಾಗಿದ್ದರೆ ಅವರು ದಿನಕ್ಕೆ 4 ಪದಗಳನ್ನು ಒಟ್ಟಿಗೆ ಸೇರಿಸಬಹುದು ಒಂದು ಸೇಬು ವೈದ್ಯರನ್ನು ದೂರವಿರಿಸುತ್ತದೆ ಆದ್ದರಿಂದ ಒಂದೇ ವಾಕ್ಯದ ಕಣ್ಣುಗಳಲ್ಲಿ 2 ಗುಂಪುಗಳು ರೂಪುಗೊಳ್ಳುತ್ತವೆ ಅವುಗಳನ್ನು ಗುಂಪುಗಳಾಗಿ ಆಕರ್ಷಿಸುತ್ತವೆ ಮತ್ತು ನಂತರ ಗುಂಪುಗಳ ಪರಿಭಾಷೆಯಲ್ಲಿ ಅರ್ಥವನ್ನು ಗುರುತಿಸುತ್ತವೆ ಮತ್ತು ನಂತರ ಅರ್ಥವನ್ನು ಬಹಳ ಬೇಗ ಸಂಪರ್ಕಿಸುತ್ತವೆ ಆದರೆ ಇದರ ಬಗ್ಗೆ ಕೆಲವು ಆಸಕ್ತಿದಾಯಕ ಅಂಶಗಳು ಮತ್ತು ನೀವು ಏನು ಮಾಡಬೇಕು ಎಂಬುದನ್ನು ಮೊದಲು ಅರ್ಥಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಪದಗಳನ್ನು ವಿಭಿನ್ನವಾಗಿ ಗುಂಪು ಮಾಡುತ್ತಾರೆ ಏಕೆಂದರೆ ನಾನು 3 ವಿಭಿನ್ನ ಜನರು ಪದಗಳನ್ನು 3 ವಿಭಿನ್ನ ರೀತಿಯಲ್ಲಿ ಕಡಿಮೆ ಅಥವಾ ಹೆಚ್ಚು ಗುಂಪುಗಳಲ್ಲಿ ಗುಂಪು ಮಾಡಬಹುದು ಎಂದು ತೋರಿಸುತ್ತಿದ್ದೆ ಆದರೆ ಅದೇ ಸಮಯದಲ್ಲಿ ಪದಗಳು ಸ್ವತಃ ವಿಭಿನ್ನ ರೀತಿಯಲ್ಲಿ ಗುಂಪುಗಳಾಗಿರಬಹುದು ಮತ್ತು ನೀವು ಈ ಕೌಶಲ್ಯವನ್ನು ಹೇಗೆ ಅಭಿವೃದ್ಧಿಪಡಿಸುತ್ತೀರಿ ಇದು ಬಹಳ ಮುಖ್ಯವಾದ ಕೌಶಲ್ಯವಾಗಿದೆ ಮೊದಲು ನೀವು ಯಾರೂ ನಿಮಗೆ ತೊಂದರೆ ನೀಡದ ಸ್ಥಳದಲ್ಲಿ ಕುಳಿತು ಓದುವ ಒಂದು ತುಣುಕನ್ನು ಆಯ್ಕೆ ಮಾಡಿಕೊಳ್ಳಿ ಈಗ ನೀವು ಆಯ್ಕೆ ಮಾಡಿದ ಮೊದಲ ಒಂದು ತುಣುಕಿನಲ್ಲಿ ನಿಧಾನಗತಿಯಲ್ಲಿ ಪ್ರಯತ್ನಿಸಿ ಈ ಗುಂಪು ಮಾಡುವ ವಿಧಾನ ಕ್ಲಸ್ಟರಿಂಗ್ ವಿಧಾನವನ್ನು ಬಳಸಿಕೊಂಡು ನೀವು ಗುಂಪುಗಳಲ್ಲಿನ ಪದಗಳನ್ನು ಗುರುತಿಸುತ್ತೀರಿ ಮತ್ತು ನಂತರ ಅದನ್ನು ನಿಮ್ಮ ಸ್ವಂತ ನಿಧಾನಗತಿಯಲ್ಲಿ ಓದುತ್ತೀರಿ ಆದರೆ ಹಿಂದಿನ ಸಾಮಾನ್ಯ ಪದಕ್ಕೆ ಹೋಲಿಸಿದರೆ ಸ್ವಲ್ಪ ವೇಗ ವಾಗಿದೆ ನಂತರ ನೀವು ಮುಗಿಸಿದ ನಂತರ ಅದು ಹೊಸ ಅಜ್ಞಾತ ವಾಕ್ಯವೃಂದವಾಗಿರಬೇಕು ಈಗ ಮತ್ತೆ ಬರವಣಿಗೆಯ ಭಾಗಕ್ಕೆ ಹೋಗಿ ಮತ್ತು ನೀವು ಅದನ್ನು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಾ ಮತ್ತು ಈ ಬಾರಿ ನೀವು ಅದನ್ನು ಸಾಮಾನ್ಯ ವೇಗದಲ್ಲಿ ಓದುತ್ತೀರಾ ಎಂದು ನೋಡಿ ಈಗ ನೀವು ಬಹುತೇಕ ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನೀವು ಭಾವಿಸಿದರೆ ವೇಗವನ್ನು ಹೆಚ್ಚಿಸಿ ಮತ್ತೊಂದು ಅಪರಿಚಿತ ತುಣುಕನ್ನು ಆಯ್ಕೆ ಮಾಡಿ ಅದನ್ನು ಮತ್ತೆ ಗುಂಪಾಗಿ ವೇಗವಾಗಿ ಓದಿ ನಂತರ ನೀವು ಓದುವುದನ್ನು ನಿಲ್ಲಿಸಿದ ನಂತರ ನೀವು ಏನನ್ನಾದರೂ ತಪ್ಪಿಸಿಕೊಂಡಿದ್ದೀರಾ ಎಂದು ಪರಿಶೀಲಿಸಲು ನಿಮ್ಮ ಸಾಮಾನ್ಯ ವೇಗದಲ್ಲಿ ನಿಮ್ಮ ಗ್ರಹಿಕೆಯನ್ನು ಮರುಪರಿಶೀಲಿಸಿ ಎರಡನೇ ಸಾಮಾನ್ಯ ಓದುವಿಕೆಯಲ್ಲಿ ನೀವು ಏನನ್ನೂ ತಪ್ಪಿಸಿಕೊಂಡಿಲ್ಲ ಎಂದು ನೀವು ಅರಿತುಕೊಂಡ ಕ್ಷಣದಲ್ಲಿ ನಿಮ್ಮ ವೇಗವು ಹೆಚ್ಚಾಗುತ್ತದೆ ಮತ್ತು ಸರಿಯಾದ ಸಮಯದಲ್ಲಿ ನೀವು ಅದನ್ನು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ನಿಮಗೆ ಯಾವುದೇ ಎರಡನೇ ಓದುವ ಅಗತ್ಯವಿಲ್ಲ ಏಕೆಂದರೆ ನೀವು ಪದಗಳನ್ನು ಗುಂಪು ಮಾಡಲು ಮತ್ತು ಮೊದಲ ಗುಂಪಿನಲ್ಲಿಯೇ ಸೂಕ್ತವಾಗಿ ಅರ್ಥಗಳನ್ನು ಪಡೆಯಲು ನಿಮ್ಮ ಕಣ್ಣುಗಳಿಗೆ ತರಬೇತಿ ನೀಡಿರುತ್ತೀರಿ ಆದರೆ ಇದನ್ನು ಹೇಳಿದ ನಂತರ ಇದು ನಿಮಗೆ ರಾತ್ರೋರಾತ್ರಿ ಸಂಭವಿಸದಿದ್ದರೆ ನೀವು ನಿರಾಶೆಗೊಳ್ಳಬಾರದು ಎಂದು ನಾನು ಹೇಳಬೇಕು ಏಕೆಂದರೆ ನೀವು ಕಷ್ಟಪಟ್ಟು ಕೆಲಸ ಮಾಡದೆ ಸುಲಭವಾಗಿ ಏನನ್ನೂ ಗಳಿಸುವುದಿಲ್ಲ ನೀವು ನಿಯಮಿತವಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ ನೀವು ವಿವಿಧ ಬರವಣಿಗೆಗಳೊಂದಿಗೆ ಅಭ್ಯಾಸ ಮಾಡಬೇಕಾಗುತ್ತದೆ ಮತ್ತು ಎಲ್ಲಾ ಸಮಯದಲ್ಲೂ ಮೊದಲು ವೇಗವಾಗಿ ಓದುವುದು ಎರಡನೆಯದನ್ನು ಸಾಮಾನ್ಯ ವೇಗದಲ್ಲಿ ಓದುವುದು ಮತ್ತು ನೀವು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಹೋಲಿಸುವುದು ನಂತರ ಹೆಚ್ಚಿನ ವೇಗಕ್ಕೆ ಹೋಗಿ ನೀವು ಅದನ್ನು ತಲುಪಿದಾಗ ಸಾಧ್ಯವಾದಷ್ಟು ಗರಿಷ್ಠವೆಂದು ನೀವು ಭಾವಿಸುವದನ್ನು ತಲುಪಿರಿ ಮತ್ತು ನಂತರ ಗುಂಪುಗಳಲ್ಲಿ ಎಲ್ಲವನ್ನೂ ಓದಲು ಪ್ರಾರಂಭಿಸಿ ಹಾಗಾಗಿ ಪತ್ರಿಕೆಯಾಗಲಿ ಪತ್ರಿಕೆಯಾಗಲಿ ಅದು ಕಾದಂಬರಿಯ ಓದುವಿಕೆಯೇ ಎಂದು ನೀವು ನಿಮ್ಮ ಕಣ್ಣುಗಳಿಗೆ ಬೇಗನೆ ಓದಲು ತರಬೇತಿ ನೀಡಿದಾಗ ಓದಬಹುದು ಆದ್ದರಿಂದ ನೀವು ಕಠಿಣವೆಂದು ಭಾವಿಸಿದ ಪುಸ್ತಕಗಳನ್ನು ಮೊದಲಿಗಿಂತ ಹೆಚ್ಚು ವೇಗವಾಗಿ ಓದಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ನಿಮಗೆ ತಿಳಿಯುತ್ತದೆ ನೀವು ಹೆಚ್ಚಿನ ವೇಗದಲ್ಲಿ ಓದಲು ಸಾಧ್ಯವಾದಾಗ ನೀವು ಅತ್ಯಾಧುನಿಕ ಓದುಗರಾದಾಗ ನೀವು ಅಭಿವೃದ್ಧಿಪಡಿಸಬೇಕಾದ ಮತ್ತೊಂದು ತಂತ್ರವೆಂದರೆ ಈ ನಿಕಟ ಓದುವಿಕೆ ಇದು ಈ ಹಂತದಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಅಷ್ಟೊಂದು ಪ್ರಸ್ತುತವಾಗಿರದಿದ್ದರೂ ನಿಕಟ ಓದುವಿಕೆಯು ನೀವು ಪುಸ್ತಕಗಳ ವಿಶೇಷವಾಗಿ ಕಾದಂಬರಿಗಳ ಸಾಹಿತ್ಯದ ವಿಷಯಗಳು ಅಥವಾ ನೀವು ಓದುತ್ತಿದ್ದರೆ ಯಾವುದೇ ಆಳವಾದ ತಾತ್ವಿಕ ವಿಚಾರಗಳ ಉತ್ಕಟ ಓದುಗರಾದ ನಂತರ ನೀವು ಅಭಿವೃದ್ಧಿಪಡಿಸಬೇಕಾದ ವಿಷಯವಾಗಿದೆ ಮತ್ತು ಇದಕ್ಕೆ ಸಾಕಷ್ಟು ಚಿಂತನೆಯ ಅಗತ್ಯವಿದೆ ಆದ್ದರಿಂದ ನಂತರ ನೀವು ನಿಕಟ ಓದುವಿಕೆಯನ್ನು ಮಾಡಬೇಕು ಅಸ್ತಿತ್ವದಲ್ಲಿರುವ ಅರ್ಥಗಳಿಗೆ ಸೇರಿಸುವ ವಿಚಾರಗಳ ಮೆಚ್ಚುಗೆ ವ್ಯಾಖ್ಯಾನಕ್ಕಾಗಿ ನಿಕಟ ಓದುವಿಕೆಯನ್ನು ಮಾಡಲಾಗುತ್ತದೆ ಸಾಮಾನ್ಯವಾಗಿ ಇದನ್ನು ಸಾಹಿತ್ಯ ಧಾರ್ಮಿಕ ಅಧ್ಯಯನಗಳ ತಾತ್ವಿಕ ಅಧ್ಯಯನಗಳಲ್ಲಿ ಮಾಡಲಾಗುತ್ತದೆ ಅಲ್ಲಿ ನೀವು ಅದೇ ವಾಕ್ಯವನ್ನು 10 ಅಥವಾ 11 ಕ್ಕೂ ಹೆಚ್ಚು ರೀತಿಯಲ್ಲಿ ಅರ್ಥೈಸಿಕೊಳ್ಳುವ ಸಾಧ್ಯತೆಯಿದೆ ಮತ್ತು ಪ್ರತಿಯೊಂದು ಪದವನ್ನು ಅದರ ಎಲ್ಲಾ ಪರಿಣಾಮಗಳಿಗಾಗಿ ಅಧ್ಯಯನ ಮಾಡಲಾಗುತ್ತದೆ ಮತ್ತು ಕೆಲವು ವ್ಯಾಕರಣ ನಿಯಮಗಳನ್ನು ಉಲ್ಲಂಘಿಸುವ ಮೂಲಕ ಮತ್ತು ಏನನ್ನಾದರೂ ಅನುಸರಿಸುವ ಮೂಲಕ ಮತ್ತು ಈ ಪದವನ್ನು ಇಲ್ಲಿ ಈ ಸ್ಥಾನದಲ್ಲಿ ಇರಿಸುವ ಮೂಲಕ ಅದು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ವ್ಯಾಕರಣ ವರ್ಗೀಕರಣವೂ ಸಹ ಅಧ್ಯಯನ ಮಾಡುತ್ತದೆ ಆದ್ದರಿಂದ ಪದವನ್ನು ಕೊನೆಯಲ್ಲಿ ಇರಿಸಿದಾಗ ಏನಾಗುತ್ತಿದೆ ಎಂಬುದರ ಮೇಲೆ ಗಮನ ಕೇಂದ್ರೀಕರಿಸಿ ಅದನ್ನು ಆರಂಭದಲ್ಲಿ ಇರಿಸಿದಾಗ ಬರಹಗಾರನು ಪದದ ಮುಂಭಾಗಕ್ಕೆ ಅಥವಾ ಹಿನ್ನೆಲೆಗೆ ಹೇಗೆ ಪ್ರಯತ್ನಿಸುತ್ತಿದ್ದಾನೆ ಎಂಬುದರ ಮೇಲೆ ಬರಹಗಾರನು ಪದದ ಮೂಲ ಅರ್ಥದೊಂದಿಗೆ ಹೇಗೆ ಆಡಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದರ ಮೇಲೆ ಕೇಂದ್ರೀಕರಿಸಿ ಆದ್ದರಿಂದ ಪ್ರತಿಯೊಂದು ಪದವನ್ನು ಆಂತರಿಕ ಮತ್ತು ಆಳವಾದ ಅರ್ಥಗಳಿಗಾಗಿ ಪರಿಶೀಲಿಸಲಾಗುತ್ತದೆ ಮತ್ತು ನಂತರ ಸಾಮಾನ್ಯವಾಗಿ ವಿಮರ್ಶಕರನ್ನು ಹೋಲುವ ಈ ಓದುಗರು ನೀವು ಬೆಂಕಿಯನ್ನು ನೋಡಿದಾಗ ನಿಘಂಟಿನ ಅರ್ಥವನ್ನು ಸೂಚಿಸುವ ಅರ್ಥದಿಂದ ತೃಪ್ತರಾಗುವುದಿಲ್ಲ ಆದ್ದರಿಂದ ನಿಮಗೆ ತಿಳಿದಿದೆ ಬೆಂಕಿ ಎಂದರೆ ನೀವು ಒಲೆಯನ್ನು ಬೆಳಗಿಸಿದಾಗ ಬೆಂಕಿ ಬರುತ್ತದೆ ಮತ್ತು ನಂತರ ನೀವು ಬೆಂಕಿಯ ಪೆಟ್ಟಿಗೆಯನ್ನು ಬೆಳಗಿಸಿದಾಗ ಬೆಂಕಿ ಬರುತ್ತದೆ ಮತ್ತು ನಂತರ ನೀವು ನಿಮ್ಮ ಬೆರಳನ್ನು ಹಾಕಿದರೆ ಅದು ನಿಮ್ಮನ್ನು ಸುಡುತ್ತದೆ ಅದು ಬೆಂಕಿಯನ್ನು ಸೂಚಿಸುವ ಅರ್ಥವಾಗಿದೆ ಆದರೆ ಸಾಹಿತ್ಯದಲ್ಲಿ ಬೆಂಕಿ ಎಂದರೆ ಭಾವೋದ್ರೇಕ ಎಂದರೆ ಬಲವಾದ ಆಂತರಿಕ ಭಾವನೆಗಳು ಬಯಕೆಯನ್ನು ಅರ್ಥೈಸಬಲ್ಲವು ಆದ್ದರಿಂದ ಇದು ಅರ್ಥಸೂಚಕ ಅರ್ಥವಾಗಿದೆ ಆದ್ದರಿಂದ ಯಾರು ಬಳಸುತ್ತಿದ್ದಾರೆ ಮತ್ತು ನಂತರ ಬಳಕೆದಾರರು ಯಾವ ಸಂದರ್ಭದಲ್ಲಿ ಬಳಸುತ್ತಿದ್ದಾರೆ ಎಂಬುದರ ಆಧಾರದ ಮೇಲೆ ಇದು ಬೇರೆ ಏನನ್ನಾದರೂ ಅರ್ಥೈಸಬಲ್ಲದು ಆದ್ದರಿಂದ ನಿಕಟವಾಗಿ ಓದುವ ಜನರು ಕೇವಲ ಸೂಚಿಸುವ ಅರ್ಥಕ್ಕಿಂತ ಹೆಚ್ಚಾಗಿ ಸಂಪರ್ಕ ಮತ್ತು ಸಂದರ್ಭೋಚಿತ ಅರ್ಥಗಳನ್ನು ನೋಡಲು ಪ್ರಯತ್ನಿಸುತ್ತಾರೆ ವಾಸ್ತವವಾಗಿ ಅವರು ಪದಗಳ ನಡುವೆ ಸಾಲುಗಳ ನಡುವೆ ಓದುತ್ತಾರೆ ಅವರು ಏನು ಕಾಣೆಯಾಗಿದೆ ಎಂಬುದನ್ನು ನೋಡಲು ಬಯಸುತ್ತಾರೆ ಅವರು ಇನ್ನೂ ಕೆಲವು ಸಂಪರ್ಕಗಳನ್ನು ಹೇಗೆ ನೀಡಬಹುದು ಇದು ಒಟ್ಟಾರೆಯಾಗಿ ಪುಸ್ತಕ ಕಾದಂಬರಿ ಸಂಶೋಧನಾ ಸಾಮಗ್ರಿ ಅಥವಾ ಬರೆದ ಒಂದು ರೀತಿಯ ಲೇಖನದ ಬಗ್ಗೆ ಬಹಳ ಆಳವಾದ ಮತ್ತು ವರ್ಧಿತ ತಿಳುವಳಿಕೆಯನ್ನು ನೀಡುತ್ತದೆ ಉದಾಹರಣೆಗೆ ನೀವು ಒಂದು ಕಾದಂಬರಿಯನ್ನು ನಿಕಟವಾಗಿ ಓದುವಾಗ ನೀವು ಸಂಪೂರ್ಣವಾಗಿ ಹೊಸ ವ್ಯಾಖ್ಯಾನವನ್ನು ನೀಡಬಹುದು ಅಥವಾ ನಿಮ್ಮ ನಿಕಟ ಓದುವಿಕೆಯಲ್ಲಿ ಜನರು ಮೊದಲು ಅರ್ಥಮಾಡಿಕೊಳ್ಳದ ತಪ್ಪು ತಿಳುವಳಿಕೆಯನ್ನು ಸಹ ತೆರವುಗೊಳಿಸಬಹುದು ನೀವು ಕೆಲವು ಹೊಸ ಒಳನೋಟಗಳನ್ನು ತರಬಹುದು ಮತ್ತು ಜನರಿಗೆ ಅದನ್ನು ಅರ್ಥಮಾಡಿಕೊಳ್ಳುವಂತೆ ಮಾಡಬಹುದು ಆದ್ದರಿಂದ ಈಗ ಇವು ಅಂತಿಮ ಚಿಂತನೆಯಾಗಿ ಪ್ರಮುಖ ತಂತ್ರಗಳಾಗಿವೆ ನೀವು ಓದುವಲ್ಲಿ ಎರಡು ಸುವರ್ಣ ತತ್ವಗಳನ್ನು ಅನುಸರಿಸಬೇಕು ಎಂದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಒಂದನ್ನು ನಾನು ನಿಮಗೆ ಹೇಳುತ್ತಿದ್ದೆ ನಿಮಗೆ ವ್ಯಸನವನ್ನು ಉಂಟುಮಾಡುವ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಡಿ ಆದರೆ ನೀವು ಒಂದು ವ್ಯಸನವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾದರೆ ನಾನು ನಿಮಗೆ ವಿನಾಯಿತಿ ನೀಡುತ್ತೇನೆ ಮತ್ತು ಇದು ವಾಸ್ತವವಾಗಿ ಓದುವ ವಿಷಯದಲ್ಲಿ ಒಳ್ಳೆಯ ಅಭ್ಯಾಸದ ವ್ಯಸನವಾಗಿದೆ ಓದುವುದು ಒಂದು ರೀತಿಯ ವ್ಯಸನವಾಗಲಿ ಪ್ರಸಿದ್ಧ ಬರಹಗಾರರು ಪುಸ್ತಕಗಳಿಂದ ಸುತ್ತುವರಿಯದಿದ್ದರೆ ನಿದ್ರೆ ಮಾಡಲು ಸಾಧ್ಯವಿಲ್ಲ ಆ ಬರಹಗಾರರು ಏಳಲು ಇಷ್ಟಪಡುವುದಿಲ್ಲ ಮತ್ತು ಪತ್ರಿಕೆ ಇಲ್ಲದಿದ್ದರೆ ಅವರು ನಿರಾಶೆಗೊಳ್ಳುತ್ತಾರೆ ಆದ್ದರಿಂದ ಅವರು ಶೌಚಾಲಯದಲ್ಲಿರುವಾಗ ಬಸ್ಗಾಗಿ ಕಾಯುತ್ತಿರುವಾಗ ಅವರು ರೈಲಿನಲ್ಲಿ ಕುಳಿತಾಗ ಯಾವಾಗಲೂ ಏನನ್ನಾದರೂ ಓದಬೇಕಾಗುತ್ತದೆ ಆದ್ದರಿಂದ ಅವರು ಸ್ನಾನ ಮಾಡುತ್ತಿರುವಾಗಲೂ ಅವರು ಒಂದು ಕೈಯಲ್ಲಿ ಪುಸ್ತಕವನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ನಂತರ ಅವರು ತಮ್ಮ ಸ್ನಾನದ ತೊಟ್ಟಿಯೊಳಗೆ ಇರುತ್ತಾರೆ ಆದ್ದರಿಂದ ಅವರು ತಿನ್ನುತ್ತಿದ್ದಾಗಲೂ ಒಂದು ನಿಮಿಷವನ್ನೂ ಕಳೆದುಕೊಳ್ಳುವುದಿಲ್ಲ ಅವರು ಓದುತ್ತಲೇ ಇರುತ್ತಾರೆ ಮತ್ತು ವಾಸ್ತವವಾಗಿ ಅವರು ಓದುವುದನ್ನು ನಿಲ್ಲಿಸುವುದಿಲ್ಲ ಆ ರೀತಿಯ ವ್ಯಸನವನ್ನು ನೀವು ಬೆಳೆಸಿಕೊಳ್ಳಬೇಕು ಏಕೆಂದರೆ ನಾನು ಹೇಳಿದ ಎಲ್ಲಾ ಕಾರಣಗಳಿಗಾಗಿ ಓದುವಿಕೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ನೀವು ಎಲ್ಲಾ ಇತರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬಹುದು ಅದು ಪ್ರಸ್ತುತಿ ಬರವಣಿಗೆ ಅಥವಾ ಪರಿಣಾಮಕಾರಿಯಾಗಿ ಸಂವಹನ ನಡೆಸುವುದು ಆಗಿರಲಿ ಅಥವಾ ನಿಮ್ಮ ಒಟ್ಟಾರೆ ವ್ಯಕ್ತಿತ್ವ ಓದುವಿಕೆಯನ್ನು ಅಭಿವೃದ್ಧಿಪಡಿಸುವುದು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದು ವಿಷಯದ ತಿರುಳು ಮತ್ತು ನೀವು ಗಮನ ಹರಿಸಬೇಕು ಮತ್ತು ಓದುವ ಚಟವನ್ನು ಬೆಳೆಸಿಕೊಳ್ಳಬೇಕು ಮತ್ತು ಇದು ತುಂಬಾ ಆರೋಗ್ಯಕರ ವ್ಯಸನವಾಗಿದೆ ಮತ್ತು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಎರಡನೇ ಸುವರ್ಣ ನಿಯಮದ ತತ್ವವೆಂದರೆ ನೀವು ಏನನ್ನಾದರೂ ಓದಲು ಪ್ರಾರಂಭಿಸಿದಾಗ ವಿಶೇಷವಾಗಿ ಅದು ಯಾವುದೇ ಓದುವ ವಸ್ತುವಾಗಿರಬಹುದು ಅದು ಪತ್ರಿಕೆಯಾಗಿರಬಹುದು ಅಥವಾ ಈ ವಿಷಯವು ಅದನ್ನು ಪೂರ್ಣಗೊಳಿಸಬಹುದು ಆದ್ದರಿಂದ ನೀವು ಒಂದು ಕಾದಂಬರಿಯನ್ನು ಓದಲು ಪ್ರಾರಂಭಿಸಿದಾಗ ಅದನ್ನು ಮಧ್ಯದಲ್ಲಿ ಬಿಡಬೇಡಿ ಆದರ್ಶಪ್ರಾಯವಾಗಿ ಹೇಳುವುದಾದರೆ ಈ ಕಾದಂಬರಿಯು 3 ಗಂಟೆಗಳ ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಂದು ನಿರ್ಣಯಿಸುವ ಸಮಯವನ್ನು ರಚಿಸಿ ನೀವು ಟಿವಿಯಿಂದ ದೂರವಿರಿ ಜನರಿಂದ ಮೊಬೈಲ್ನಿಂದ ದೂರವಿರಿ ಏಕಾಂತ ಸ್ಥಳವನ್ನು ಆಯ್ಕೆ ಮಾಡಿ ಮತ್ತು ಯಾರಾದರೂ ನಿಮಗೆ ತೊಂದರೆ ನೀಡುತ್ತಾರೆಯೇ ಎಂದು ಗುರುತಿಸಿ ಮತ್ತು ಯಾರೂ ನಿಮಗೆ ತೊಂದರೆ ನೀಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನಂತರ ಅದನ್ನು ಪ್ರಾರಂಭಿಸಿ ಮತ್ತು ಮುಗಿಸಿ ಮತ್ತು ನಂತರ ನೀವು ನಿಮ್ಮ ಸಾಮಾನ್ಯ ಕೆಲಸದ ವಾಡಿಕೆಯ ಪ್ರದೇಶಕ್ಕೆ ಹಿಂತಿರುಗುತ್ತೀರಿ ಆದ್ದರಿಂದ ನೀವು ವಿಶೇಷವಾಗಿ ಓದುವ ವಿಷಯದಲ್ಲಿ ಏನನ್ನಾದರೂ ಪ್ರಾರಂಭಿಸಿದರೆ ಅದನ್ನು ಪೂರ್ಣಗೊಳಿಸಿ ಮತ್ತು ಪ್ರಸಿದ್ಧ ಬರಹಗಾರ ಆಸ್ಕರ್ ವೈಲ್ಡ್ರವರ ಉಲ್ಲೇಖದ ವಿಷಯದಲ್ಲಿ ಅಂತಿಮ ಹಂತಕ್ಕೆ ಬಂದರೆ ಮತ್ತು ನೀವು ಓದಬೇಕಾದ ಅಗತ್ಯವಿಲ್ಲದಿದ್ದಾಗ ನೀವು ಓದುವುದು ಇದನ್ನೇ ಎಂದು ಅವರು ಹೇಳುತ್ತಾರೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಉಪಯುಕ್ತವಾಗಿದೆ ಉದಾಹರಣೆಗೆ ಇಂದು ನಾನು ನಿಮ್ಮನ್ನು ಓದಲು ಕೇಳಿದಾಗ ಸ್ಟೀಫನ್ ಕೋವೀ ಅವರ ಅತ್ಯಂತ ಪರಿಣಾಮಕಾರಿ ಜನರ ಏಳು ಅಭ್ಯಾಸಗಳನ್ನು ನೀವು ಓದಿದ್ದೀರಿ ಪರೀಕ್ಷೆಗೆ ಸೂಕ್ತವಾದ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವುದು ನಿಮಗೆ ಪ್ರಸ್ತುತವಾಗಿದೆ ಎಂದು ಭಾವಿಸಿ ಯಾವುದೇ ಪರೀಕ್ಷೆಯಿಲ್ಲದಿದ್ದಾಗ ನೀವು ಏನು ಓದುತ್ತೀರಿ ಯಾರೂ ನಿಮ್ಮನ್ನು ಏನನ್ನೂ ಮಾಡಲು ಕೇಳುತ್ತಿಲ್ಲ ಅದು ಅತ್ಯಂತ ಶಾಸ್ತ್ರೀಯ ಕಾದಂಬರಿಯೇ ಆಗಿರಲಿ ಅಥವಾ ಕೆಲವು ಕ್ಷುಲ್ಲಕ ವಿಷಯವೇ ಆಗಿರಲಿ ಅಥವಾ ಕೆಲವು ನಿಷ್ಪ್ರಯೋಜಕ ಸಂಗತಿಗಳೇ ಆಗಿರಲಿ ನೀವು ಓದಲು ಆಸಕ್ತಿ ಹೊಂದಿರುವ ವಿಷಯವೇನು ನೀವು ಅಗತ್ಯವಿಲ್ಲದಿದ್ದಾಗ ಯಾವುದೇ ಒತ್ತಡವಿಲ್ಲದಿದ್ದಾಗ ಶಿಕ್ಷಕನು ನಿಮಗೆ ಯಾವುದೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗಿಲ್ಲ ಎಂದು ಹೇಳುತ್ತಿಲ್ಲ ನಿಮಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದಾಗ ನೀವು ಏನಾಗುತ್ತೀರಿ ಎಂದರೆ ನಿಮ್ಮ ಸಮಯದ ಒಂದು ಹಂತದಲ್ಲಿ ನೀವು ಬಯಸುತ್ತೀರೋ ಇಲ್ಲವೋ ನೀವು ಆರಂಭದಲ್ಲಿ ಗಗನಯಾತ್ರಿಯಾಗಲು ಬಯಸಿದ್ದೀರಿ ಆದರೆ ನೀವು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತರಾಗಿ ಕೊನೆಗೊಳ್ಳುತ್ತೀರಿ ಆದ್ದರಿಂದ ಮತ್ತೆ ನೀವು ಹೊಂದಿದ್ದ ಎಲ್ಲಾ ಕನಸುಗಳು ಆದರೆ ಅಂತಿಮವಾಗಿ ನೀವು ಏನನ್ನಾದರೂ ಆಗುತ್ತೀರಿ ಮತ್ತು ಅಂತಿಮವಾಗಿ ಏನನ್ನಾದರೂ ಆಗುವುದು ನೀವು ಅಗತ್ಯವಿಲ್ಲದಿದ್ದಾಗ ನೀವು ಏನು ಓದುತ್ತೀರಿ ಎಂಬುದರ ಮೇಲೆ ನಿರ್ಧರಿಸುತ್ತದೆ ಎಂದು ಆಸ್ಕರ್ ವೈಲ್ಡ್ ಹೇಳುತ್ತಾರೆ ಆದ್ದರಿಂದ ಇದು ನಿಮ್ಮ ಅಂತಿಮ ವ್ಯಕ್ತಿತ್ವವನ್ನು ನಿರ್ಧರಿಸುವ ಸಂಗತಿಯಾಗಿದೆ ಆದ್ದರಿಂದ ಅದನ್ನು ನೆನಪಿನಲ್ಲಿಡಿ ಆದ್ದರಿಂದ ನೀವು ಓದಬೇಕಾದಾಗ ನೀವು ಏನು ಓದುತ್ತೀರಿ ಎಂಬುದಕ್ಕೆ ಗಮನ ಕೊಡಿ ಮತ್ತು ಅದೇ ಸಮಯದಲ್ಲಿ ಓದಲು ನಿಮಗೆ ಯಾವುದೇ ಒತ್ತಾಯವಿಲ್ಲದಿದ್ದಾಗ ನೀವು ಓದಬೇಕಾದದ್ದಕ್ಕೆ ಸಮಾನವಾದ ಗಮನ ಅಥವಾ ಹೆಚ್ಚಿನ ಗಮನವನ್ನು ನೀಡಿ ಆದ್ದರಿಂದ ಈ ಚಿಂತನೆಯೊಂದಿಗೆ ನಾವು ಮುಂದಿನ ಮತ್ತು ಕೊನೆಯ ಉಪನ್ಯಾಸಕ್ಕೆ ಹೋಗುತ್ತೇವೆ ಮತ್ತು ಇದನ್ನು ಹೇಳಿದ ನಂತರ ಕನಿಷ್ಠ ಒಂದು ಪುಸ್ತಕವನ್ನು ಓದಲು ಪ್ರಾರಂಭಿಸುತ್ತೇವೆ ಮತ್ತು ನಂತರ ಕನಿಷ್ಠ ಒಂದು ವಾರದಲ್ಲಿ ಒಂದು ಪುಸ್ತಕವನ್ನು ಮುಗಿಸಲು ಪ್ರಯತ್ನಿಸಿ ಅಥವಾ ನೀವು ಒಂದು ತಿಂಗಳನ್ನೂ ಗುರಿಯಾಗಿಸಿಕೊಳ್ಳಿ ಮತ್ತು ನಂತರ ನೀವು ಎಷ್ಟು ಪುಸ್ತಕಗಳನ್ನು ಓದುತ್ತಿದ್ದೀರಿ ಎಂಬುದನ್ನು ಬರೆಯುವ ಆರೋಗ್ಯಕರ ಅಭ್ಯಾಸವನ್ನು ಕಾಪಾಡಿಕೊಳ್ಳಿ ಅದು ನಿಮ್ಮ ಆಯ್ಕೆಯ ಯಾವುದೇ ಪುಸ್ತಕವಾಗಿರಬಹುದು ಅದು ಕಾದಂಬರಿಯಾಗಿರಬಹುದು ಸಣ್ಣ ಕಥೆಯ ಕವಿತೆಯಾಗಿರಬಹುದು ಅದು ಕೇವಲ ಕಾಲ್ಪನಿಕವಾಗಿರಬಹುದು ಅದು ಪ್ರಯಾಣ ಬರವಣಿಗೆಗೆ ಸಂಬಂಧಿಸಿರಬಹುದು ಅದು ಕಾರಿಗೆ ಸಂಬಂಧಿಸಿರಬಹುದು ಮತ್ತು ನಂತರ ಅದು ಕೆಲವು ಬೈಕ್ ಕಾರ್ಯವಿಧಾನಕ್ಕೆ ಸಂಬಂಧಿಸಿರಬಹುದು ಆದ್ದರಿಂದ ನಾನು ನೀಡಿದ ಓದುವ ಸಲಹೆಗಳನ್ನು ಬಳಸಿಕೊಳ್ಳಿ ಕನಿಷ್ಠ 3 ಗಂಟೆಗಳ ಕಾಲ ಓದಿ ನಿಮಗೆ ಎಲ್ಲಾ ಯಶಸ್ಸನ್ನು ಹಾರೈಸುತ್ತೇನೆ ಈ ವಿಡಿಯೋ ನೋಡಿದ ನಿಮಗೆ ತುಂಬಾ ಧನ್ಯವಾದಗಳು ಮುಂದಿನ ಉಪನ್ಯಾಸದಲ್ಲಿ ಭೇಟಿಯಾಗೋಣ